ಪ್ರತಾಪ್ ಹರಿಡೋಸ್ ಹಲೋ ಇಂದು ನಮ್ಮ ಜೊತೆ ಪ್ರೊಫೆಸರ್ ಕಾಮಕೋಟಿ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಇಲಾಖೆಯಿಂದ ಸಂಶೋಧನಾ ಪರಿಚಯ ಮಾಡ್ಯೂಲ್ಗಾಗಿ ಇದ್ದಾರೆ ಅವರು 15 ವರ್ಷಗಳಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಬೋಧಕರಾಗಿದ್ದರು ಆದ್ದರಿಂದ ನೀವು ವರ್ಷಗಳಿಂದ ಇಲಾಖೆಯ ಮೂಲಕ ಬಂದಿರುವ ವಿಶ್ವದ ಮತ್ತು ಉದ್ಯಮದ ಬಹಳಷ್ಟು ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುತ್ತಿದ್ದೀರಿ ಮತ್ತು ನಿಮಗೆ ಹೆಚ್ಚಿನ ಸಂವಾದವನ್ನು ಸಂಶೋಧಕರು ತಿಳಿದಿದ್ದಾರೆ VLSI ಪುನರ್ರಚಿಸಬಹುದಾದ ವ್ಯವಸ್ಥೆಗಳ ವಿನ್ಯಾಸ ವಾಸ್ತುಶಿಲ್ಪ ಮತ್ತು ಸುರಕ್ಷಿತ ಸಿಸ್ಟಮ್ಸ್ ಇಂಜಿನಿಯರಿಂಗ್ಗೆ ಗಣಕಯಂತ್ರ ಅವರ ಸಂಶೋಧನಾ ಆಸಕ್ತಿಯ ಕ್ಷೇತ್ರಗಳು ಈ ವರ್ಗಕ್ಕೆ ಚರ್ಚೆಗೆ ಸ್ವಾಗತ ಕಾಮಕೋಟಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಹಾಗಾಗಿ ನಾನು ನಿಮ್ಮನ್ನು ಕೇಳುವ ಮೂಲಕ ಪ್ರಾರಂಭಿಸಬೇಕಾಗಿದೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ನಾನು ಸ್ವಲ್ಪ ಕಾಲ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಬಹುಪಾಲು ಜನರು ಭಾರತದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಶಿಕ್ಷಣ ಪ್ರಕ್ರಿಯೆ ಪಡೆಯುತ್ತಾರೆ ಹಾಗಾಗಿ ಸಂಶೋಧನೆಯ ವಿಷಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಪದವೀಧರ ಶಿಕ್ಷಣದಿಂದ ಹೊರಬರಲು ಸಂಶೋಧನೆ ನಡೆಸುತ್ತಿರುವ ವಿಷಯವೇನು ಗಣಕ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನಲ್ಲಿನ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳು ಯಾವುದೆಂದು ಪರಿಗಣಿಸಲ್ಪಟ್ಟಿವೆ ಕಾಮಕೋಟಿ ಆದ್ದರಿಂದ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ನೀವು ಸರಿಯಾಗಿ ಹೇಳಿದಂತೆ ದೇಶದಲ್ಲಿ ಅನೇಕ ಜನರಿಗೆ ಹೆಚ್ಚು ಅಪೇಕ್ಷಿತ ಕ್ಷೇತ್ರವಾಗಿದೆ ಕಾರಣಗಳು ಅನೇಕವು ಇಂದು ಮನುಷ್ಯನು ಬದುಕುವ ಮಾರ್ಗವನ್ನು ನೋಡಿದರೆ ಕಂಪ್ಯೂಟಿಂಗ್ ಸಾಧನಗಳ ನಿಜವಾದ ಹಸ್ತಕ್ಷೇಪವು ಶೀಘ್ರವಾಗಿ ಹೆಚ್ಚುತ್ತಿದೆ ಮುಖ್ಯ ಪ್ರದೇಶಗಳಲ್ಲಿ ಒಂದು ಅಂತರ್ಜಾಲದ ಪ್ರಮುಖ ಪ್ರದೇಶದೊಡನೆ ನಾವು ಪ್ರಾರಂಭಿಸೋಣ ಇಂದು ಸಂಪೂರ್ಣ ಆರೋಗ್ಯ ಸಂಪೂರ್ಣ ವೇಳಾಪಟ್ಟಿ ಒಬ್ಬ ವ್ಯಕ್ತಿ ಮಾಡುವ ಎಲ್ಲವನ್ನೂ ನಿಜವಾಗಿ ಮೇಲ್ವಿಚಾರಣೆ ಮಾಡಬಹುದು ಮೂಲಭೂತವಾಗಿ ವ್ಯಕ್ತಿಗೆ ಕೆಲವು ರೀತಿಯ ಸೇವೆಯನ್ನು ಒದಗಿಸುವುದು ಅಥವಾ ಸಾಧನಗಳನ್ನು ಬಳಸುವ ಇತರ ಮೇಲ್ವಿಚಾರಣೆ ಉದ್ದೇಶಗಳಿಗಾಗಿ ರೆಕಾರ್ಡ್ ಮಾಡಬಹುದು ಆದ್ದರಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮೂಲಭೂತವಾಗಿ ಕಂಪ್ಯೂಟ್ ಭಾಗವು ಮನುಷ್ಯನಿಗೆ ಹತ್ತಿರವಾಗಿದೆ ಮತ್ತು ಅದು ನಿಮಗೆ ಹಲವಾರು ಸಂಶೋಧನಾ ಪ್ರದೇಶಗಳನ್ನು ತೆರೆದಿವೆ ಸಾಂಪ್ರದಾಯಿಕ ಕ್ಷೇತ್ರಗಳು ನೀವು ಯಂತ್ರಾಂಶ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಮತ್ತು ಸೈದ್ಧಾಂತಿಕ ಕಂಪ್ಯೂಟರ್ ವಿಜ್ಞಾನ ಎಂದು ನೋಡಿದರೆ ಯಂತ್ರಾಂಶದಲ್ಲಿ ಮೂಲಭೂತವಾಗಿ ಜನರು ಕಾರ್ಯನಿರ್ವಹಿಸುವ ಯಂತ್ರಾಂಶವನ್ನು ಹೇಗೆ ತಯಾರಿಸಬೇಕೆಂಬುದನ್ನು ಜನರು ನೋಡುತ್ತಿದ್ದರು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಮತ್ತು ನಿರ್ದಿಷ್ಟವಾಗಿ ಅವರು ಎಷ್ಟು ಶಕ್ತಿಯನ್ನು ಬಳಸುತ್ತಾರೆ ಎಂದು ನೋಡುತ್ತಿದ್ದಾರೆ ಎಷ್ಟು ತೂಕ ಇರುತ್ತದೆ ಮತ್ತು ಅದು ಎಷ್ಟು ಬಿಸಿಯಾಗುತ್ತದೆ ಮೂಲಭೂತವಾಗಿ ಅದನ್ನು ಕೆಲವು ಪರಿಸರದಲ್ಲಿ ನಿಯೋಜಿಸಲಾಗಿದೆಯೆಂದು ನೋಡಲು ಇವುಗಳು ನೀವು ಯಂತ್ರಾಂಶವನ್ನು ನೋಡಿದಾಗ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಸಾಫ್ಟ್ವೇರ್ ಭಾಗದಲ್ಲಿ ಎರಡನೆಯದು ಜನರು ಹೇಗೆ ನಿರ್ಮಿಸಬೇಕೆಂಬುದನ್ನು ನೋಡುತ್ತಿದ್ದಾರೆ ನಿಜವಾಗಿ ಸಿಸ್ಟಮ್ನಲ್ಲಿ ತಂತ್ರಾಂಶವನ್ನು ತಿಳಿಯಲು ಜನರು ನಿಮ್ಮನ್ನು ಅಭಿವೃದ್ಧಿಪಡಿಸುವಂತಹ ಕೆಲವು ಮೂಲಭೂತ ಸೌಕರ್ಯವನ್ನು ಹೇಗೆ ಒದಗಿಸಬೇಕು ಸಾಫ್ಟ್ವೇರ್ ಎರಡು ರೀತಿಯದ್ದಾಗಿದೆ ಸಿಸ್ಟಮ್ ಸಾಫ್ಟ್ವೇರ್ ಒಂದಾಗಿದೆ ಮೂಲಭೂತವಾಗಿ ಕಂಪೈಲರ್ ಅನ್ನು ಒಳಗೊಂಡಿರುವ ಆಪರೇಟಿಂಗ್ ಸಿಸ್ಟಮ್ ಅನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ನೀವು ಕೆಲವು ನಿರ್ಮಿತ ಪರಿಸರದಲ್ಲಿ ತಿಳಿದಿರುವಿರಿ ಉದಾಹರಣೆಗೆ ನಾವು ಕರೆಯುವ ಕೆಲವು ವಿನ್ಯಾಸ ಕಿಟ್ಗಳ ಸಂಶೋಧನೆ ಬಹಳಷ್ಟು ನಾವು ನಡೆಸಿದ್ದೇವೆ ಸಾಂಪ್ರದಾಯಿಕವಾದ ಜನರ ಉಪಕರಣಗಳನ್ನು ಹೇಗೆ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಎಂದು ಕರೆಯಲಾಗುವ ದೊಡ್ಡ ಪ್ರಮಾಣದಲ್ಲಿ ತಂತ್ರಾಂಶವನ್ನು ನಿರ್ಮಿಸಬಹುದೆಂದು ತಿಳಿಯಬಹುದು ತಂತ್ರಾಂಶದ ಇತರ ಅಂಶವೆಂದರೆ ಅಪ್ಲಿಕೇಶನ್ಗಳು ನೀವು ವಾಸ್ತವವಾಗಿ ವಿವಿಧ ಪರಿಸರದಲ್ಲಿ ಸೂಕ್ತವಾದ ಅನ್ವಯಿಕೆಗಳನ್ನು ನಿರ್ಮಿಸಿ ಮತ್ತು ಈ ಮೂರೂ ಎಲ್ಲಾ ಆಡಳಿತವನ್ನು ಸಿದ್ಧಾಂತವಾಗಿದ್ದು ಅದು ಅಡಿಪಾಯವಾಗಿದೆ ಸೈದ್ಧಾಂತಿಕ ಗಣಕ ವಿಜ್ಞಾನದ ಈ ಸಮಸ್ಯೆಯನ್ನು ಪರಿಹರಿಸಲು ನೀವು ಬಯಸಿದಲ್ಲಿ ನೀವು ನಿರೀಕ್ಷಿಸಬೇಕಾದದ್ದು ಏನು ಈ ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಈ ಒಂದು ನಿರ್ದಿಷ್ಟ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಆದ್ದರಿಂದ ನೀವು ಕೆಲವು ಆಲೋಚನೆಗಳನ್ನು ಪಡೆದುಕೊಳ್ಳುತ್ತೀರಿ ಮತ್ತು ನಿಮ್ಮ ಪರಿಹಾರಗಳನ್ನು ನೀವು ಪರಿಷ್ಕರಿಸುವ ಆಲೋಚನೆಗಳ ಆಧಾರದ ಮೇಲೆ ಮತ್ತು ಪರಿಹಾರವನ್ನು ಜಾರಿಗೆ ತರುವ ಮೊದಲು ಈ ಸಿದ್ಧಾಂತವು ನಿಮ್ಮ ಅಂತಿಮ ಪರಿಹಾರವು ಹೇಗೆ ಉತ್ತಮವಾಗಿರುತ್ತದೆ ಎಂಬುದರ ಕುರಿತು ಮೂಲಭೂತವಾಗಿ ಒಳನೋಟವನ್ನು ನಿಮಗೆ ನೀಡುತ್ತದೆ ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಂಪ್ರದಾಯಿಕವಾಗಿ ನಾಲ್ಕು ಪ್ರಮುಖ ಕ್ಷೇತ್ರಗಳ ಸಂಶೋಧನೆಗಳಿವೆ ಮತ್ತು ಇದು ಇಂದು ಯಂತ್ರಾಂಶ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಮತ್ತು ಸಿದ್ಧಾಂತವನ್ನು ನಿರಂತರವಾಗಿ ಮುಂದುವರಿಸಿದೆ ಪ್ರತಾಪ್ ಹರಿಡೋಸ್ ಸರಿ ನಾನು ಸಾಮಾನ್ಯವಾಗಿ ಕಂಪ್ಯೂಟರ್ ವಿಜ್ಞಾನವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಬಗ್ಗೆ ಆ ರೀತಿಯಲ್ಲಿ ಸಂಕ್ಷೇಪವಾಗಿ ಹೇಳಿದ್ದೇನೆ ಅದೇ ಸಂದರ್ಭದಲ್ಲಿ ಅಂದರೆ ನಾನು ಇತರ ರೂಪದಲ್ಲಿ ಕಂಪ್ಯೂಟರ್ ವಿಜ್ಞಾನದ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಸಹ ಎಂಜಿನಿಯರಿಂಗ್ ವಿಭಾಗದಲ್ಲಿ ಅರ್ಥೈಸಿಕೊಳ್ಳುತ್ತೇನೆ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿಯೂ ಸಹ ನಾನು ಖಚಿತವಾಗಿರುತ್ತೇನೆ ನಿಮಗೆ ಏನು ನಡೆಯುತ್ತಿದೆ ಎಂಬುದರ ಇತ್ತೀಚಿನ ಆವೃತ್ತಿಗಳು ನಿಮಗೆ ತಿಳಿದಿದೆ ಮತ್ತು ಜನರು ಅದನ್ನು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಆದರೆ ಅದಲ್ಲದೆ ಈ ಎಲ್ಲಾ ಕ್ಷೇತ್ರಗಳಿಗೂ ಹೆಚ್ಚುವರಿಯಾಗಿ ಮತ್ತು ಆ ಪ್ರದೇಶಗಳ ತುಟ್ಟತುದಿಯ ಬಗ್ಗೆ ನಿಮಗೆ ತಿಳಿದಿರುವ ಹೊಸ ಸಂಶೋಧನಾ ಕ್ಷೇತ್ರಗಳೆಂದು ಪರಿಗಣಿಸಲಾಗುವ ಕಂಪ್ಯೂಟರ್ ವಿಜ್ಞಾನದ ಸಂಶೋಧನೆಯ ಇತರ ಕ್ಷೇತ್ರಗಳು ಯಾವುವು ಕಾಮಕೋಟಿ ಹೌದು ನಾನು ಸಂಭಾಷಣೆಯನ್ನು ಪ್ರಾರಂಭಿಸಿದಾಗ ಸಂಶೋಧನೆಯ ಹೊಸ ಕ್ಷೇತ್ರಗಳಲ್ಲಿ ಒಂದಾಗಿದೆ ವಿಷಯಗಳ ಅಂತರ್ಜಾಲ ವಿಷಯಗಳ ಇಂಟರ್ನೆಟ್ ನಾನು ಏನಾದರೂ ಮೂಲಭೂತವಾಗಿ ಸಂಶೋಧನೆ ಮೇಲ್ವಿಚಾರಣೆ ಮಾಡಬೇಕಾಗಿದೆ ಅದು ಇರಬಹುದಾದ ಯಾವುದೇ ಉದ್ದೇಶಕ್ಕಾಗಿ ನಾನು ಡೇಟಾವನ್ನು ಗ್ರಹಿಸಬೇಕಾಗಿದೆ ಉದಾಹರಣೆಗೆ ನಾನು ಸಂಚಾರವನ್ನು ಮೇಲ್ವಿಚಾರಣೆ ಮಾಡಬೇಕಾಗಿದೆ ಮಾಲಿನ್ಯ ಮಟ್ಟವನ್ನು ನಾನು ಮೇಲ್ವಿಚಾರಣೆ ಮಾಡಬೇಕು ನಾನು ಉಷ್ಣಾಂಶವನ್ನು ಮೇಲ್ವಿಚಾರಣೆ ಮಾಡಬೇಕು ಇಂದು ಸುನಾಮಿ ಎಂದು ನಾನು ಮೇಲ್ವಿಚಾರಣೆ ಮಾಡಬೇಕಾಗಿದೆ ಈಗ ಆ ಡೇಟಾವನ್ನು ನಾನು ಹೇಗೆ ಅರ್ಥೈಸಿಕೊಳ್ಳುತ್ತೇನೆ ಅದನ್ನು ನಾನು ಹೇಗೆ ತೆಗೆದು ಹಾಕಬೇಕು ಮತ್ತು ಅದನ್ನು ಜಾಗತಿಕ ಮೇಲ್ವಿಚಾರಣೆ ಸ್ಥಳಕ್ಕೆ ಕಳುಹಿಸಿ ಜಾಲಬಂಧದ ಮೇಲೆ ಸಂವಹನ ನಡೆಸುವುದು ಮತ್ತು ನಂತರ ಯಾರಾದರೂ ಹೋಗುತ್ತಾರೆ ಮತ್ತು ಆ ಡೇಟಾವನ್ನು ಬಳಸುತ್ತಾರೆ ಮತ್ತು ಸುನಾಮಿ ಇರಬಹುದೆಂದು ಹೇಳಬಹುದು ಮಾಲಿನ್ಯ ಮಟ್ಟವು ಹೆಚ್ಚು ಹಾಗಾಗಿ ಡೇಟಾವನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಯಾರಾದರೂ ಇರಬೇಕು ಆದ್ದರಿಂದ ಸಾಂಪ್ರದಾಯಿಕ ಇಂಟರ್ನೆಟ್ ಸಂಶೋಧನೆಯ ಹಲವಾರು ಸವಾಲುಗಳನ್ನು ತೆರೆದಿರುವ ವಿಷಯಗಳ ಸಂಪೂರ್ಣ ಕಲ್ಪನೆ ಈ ಅಂತರ್ಜಾಲ ಉದಾಹರಣೆಗೆ ಸಂವೇದನೆಯು ಅಂತರಶಿಕ್ಷಣ ವಿಷಯವಾಗಿದ್ದು ಇದರಿಂದಾಗಿ ನಾವು ಈಗ ಸಂವಹನ ನಡೆಸಲು ಪ್ರಾರಂಭಿಸುತ್ತೇವೆ ಸಂವೇದಕಗಳನ್ನು ತಯಾರಿಸುವ ಜನರಿದ್ದಾರೆ ಒಂದು ಕಟ್ಟಡದ ರಚನಾತ್ಮಕ ಆರೋಗ್ಯವನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಸ್ಮಾರ್ಟ್ ಸಿಗ್ನಿ ಎಂಜಿನಿಯರ್ನೊಂದಿಗೆ ನಾನು ಸಂವಹನವನ್ನು ಪ್ರಾರಂಭಿಸುತ್ತೇನೆ ನಾನು ಸ್ಮಾರ್ಟ್ ಹೈಬ್ರಿಡ್ ವಾಹನದ ವ್ಯವಸ್ಥೆಯನ್ನು ಹೊಂದಿರುವ ಕಾರನ್ನು ಹೊಂದಿದ್ದರೆ ನೀವು ಮೂಲತಃ ಐಸಿ ಎಂಜಿನ್ ವ್ಯಕ್ತಿಯೊಂದಿಗೆ ಪರಸ್ಪರ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ ಇವುಗಳೆಲ್ಲವೂ ಡೇಟಾ ಸಂಗ್ರಹದ ಅಂಶಗಳಾಗಿವೆ ಮತ್ತು ಅದು ನಾನು ಡೇಟಾವನ್ನು ಹೇಗೆ ಪರಿಣಾಮಕಾರಿಯಾಗಿ ಮತ್ತು ನಿಖರವಾಗಿ ಹೇಗೆ ಸೆರೆಹಿಡಿದಿದೆ ಎಂಬುದರ ಅಂತರಶಾಸ್ತ್ರೀಯ ಸಂಶೋಧನೆಯಾಗಿದೆ ಡೇಟಾವನ್ನು ತೆಗೆದುಕೊಂಡ ನಂತರ ಯಂತ್ರಾಂಶ ವಿನ್ಯಾಸದ ಅಡಿಯಲ್ಲಿ ಬರುವ ಕೆಲವು ಸ್ಥಳೀಯ ಸಂಸ್ಕರಣೆ ಅನೇಕ ಬಾರಿ ನಾನು ಮಾಡುವ ಯಾಂತ್ರಿಕ ವ್ಯವಸ್ಥೆಯನ್ನು ನಾನು ಹೊಂದಿರಬೇಕು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ಆ ಸವಾಲನ್ನು ನಾನು ಆ ಡೇಟಾವನ್ನು ಸೀಮಿತ ಪ್ರಮಾಣದ ಸಮರ್ಥ ಪ್ರಕ್ರಿಯೆಗೊಳಿಸಬೇಕಾಗಿದೆ ನಾನು ಪ್ರತಿ ಟ್ರ್ಯಾಫಿಕ್ ಪಾಯಿಂಟ್ನಲ್ಲಿ ಸರ್ವರ್ ಅನ್ನು ಹಾಕಲು ಸಾಧ್ಯವಿಲ್ಲ ನಾನು ಡೇಟಾವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೇನೆ ಕಾಮಕೋಟಿ ಮಾಲಿನ್ಯದ ಮಾನಿಟರಿಂಗ್ ಪ್ರತಿ ಸಿಗ್ನಲ್ನಲ್ಲಿ ನಾನು ಸರ್ವರ್ ಅನ್ನು ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕೆಲವು ಸಣ್ಣ ಸಾಧನಗಳನ್ನು ಹೊಂದಬೇಕು ಅದು ಬಹುಶಃ ಸೌರ ಪ್ರಕಾರದ ಪರಿಸರದಲ್ಲಿ ಕೆಲಸ ಮಾಡಬಹುದು ಮತ್ತು ನಾನು ಕೆಲವು ಸಂಸ್ಕರಣೆ ಮಾಡಬೇಕಾಗಿದೆ ನಂತರ ನಾನು ಎಲ್ಲ ಡೇಟಾವನ್ನು ಸರ್ವರ್ಗೆ ಕಳುಹಿಸಬೇಕಾಗಿದೆ ಇದು ಕಂಪ್ಯೂಟರ್ ಸಂವಹನದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ನಾನು ಸೀಮಿತವಾದ ಬ್ಯಾಂಡ್ ಅಗಲವನ್ನು ಹೊಂದಿರಬಹುದು ಮತ್ತು ನೆಟ್ವರ್ಕ್ ಸಂಪರ್ಕವನ್ನು ಹೊಂದಿಲ್ಲದಿರಬಹುದು ನಾನು ಎತ್ತರದ ಪ್ರದೇಶದಲ್ಲಿ ದೂರಸ್ಥ ಸಂವೇದನೆಯನ್ನು ಮಾಡುತ್ತಿದ್ದೇನೆ ಎಂದು ಹೇಳಿ ನಾನು ನೆಟ್ವರ್ಕ್ ಕನೆಕ್ಟಿವಿಟಿ ಹೊಂದಿಲ್ಲದಿರಬಹುದು ಆದ್ದರಿಂದ ನಾನು ಡೇಟಾವನ್ನು ಸಂಗ್ರಹಿಸುವ ಮತ್ತು ಅದನ್ನು ಹೇಗೆ ತರುತ್ತೇನೆ ಇದರಿಂದಾಗಿ ಮತ್ತೊಂದು ಸವಾಲು ಬರಲಿದೆ ಈಗ ಐಒಟಿ ಒಂದು ಅತ್ಯಂತ ಮುಖ್ಯವಾದ ಸವಾಲು ಈಗ ನೀವು ಈ ಡೇಟಾವನ್ನು ಪಡೆದಾಗ ಒಮ್ಮೆ ನೀವು ಏನು ಮಾಡುತ್ತಿರುವಿರಿ ಎಂಬುದು ಸಾಕಷ್ಟು ಸಮಸ್ಯೆಯಾಗಿರುತ್ತದೆ ನಾನು ಈ ಡೇಟಾವನ್ನು ನಿರ್ವಹಿಸಬೇಕಾಗಿದೆ ನಾನು ಅದನ್ನು ದೃಶ್ಯೀಕರಿಸಬೇಕಾಗಿದೆ ನಾನು ಅದನ್ನು ತ್ವರಿತವಾಗಿ ಪ್ರಕ್ರಿಯೆಗೊಳಿಸಬೇಕಾಗಿದೆ ಉದಾಹರಣೆಗೆ ಮೇಲ್ವಿಚಾರಣಾ ದಟ್ಟಣೆಯು ಇದ್ದಲ್ಲಿ ಕೆಲವು ಸೆಕೆಂಡುಗಳ ನಂತರ ನಾನು ಟ್ರಾಫಿಕ್ ಜಾಮ್ ಇರುವುದನ್ನು ನಿಖರವಾಗಿ ಹೇಳಬೇಕಾಗಿದೆ ನಾನು 1 ಗಂಟೆಯ ನಂತರ ಹೇಳಿದ್ದೇನೆಂದರೆ ಅದು ಅರ್ಥವಾಗುವುದಿಲ್ಲ ಹಾಗಾಗಿ ಆ ಡೇಟಾವನ್ನು ತ್ವರಿತವಾಗಿ ಸಂಗ್ರಹಿಸುವುದು ಡೇಟಾದ ಬಗ್ಗೆ ಕೆಲವು ತೀರ್ಮಾನಕ್ಕೆ ಬರುವುದು ನಿರ್ಧಾರ ತೆಗೆದುಕೊಳ್ಳಲು ಮತ್ತು ಆ ನಿರ್ಧಾರವನ್ನು ಸಂವಹನ ಮಾಡಲು ವೀಕ್ಷಣೆ ಮಾಡಲು ಮತ್ತು ಆ ಸಂವಹನವನ್ನು ಸಂವಹನ ಮಾಡಲು ಕೆಲವು ನೈಜ ಸಮಯ ಅಗತ್ಯವಿರುತ್ತದೆ ಇದು ಡೇಟಾ ವಿಜ್ಞಾನ ಬಲ ಅಥವಾ ದತ್ತಾಂಶ ವಿಶ್ಲೇಷಣೆಗಳೆಂದು ಕರೆಯಲ್ಪಡುವ ವಿಶಾಲವಾದ ಕ್ಷೇತ್ರವನ್ನು ತೆರೆಯುತ್ತದೆ ಇದರಿಂದಾಗಿ ಮತ್ತೊಂದು ಕ್ಷೇತ್ರ ಡೇಟಾ ಸಂವೇದಕಗಳು ದತ್ತಾಂಶ ವಿಶ್ಲೇಷಣೆ ಒಂದು ಪ್ರಮುಖ ಕ್ಷೇತ್ರವಾಗಿದೆ ಆ ಕ್ಷೇತ್ರವನ್ನು ನೀವು ನೋಡಿದಾಗ ನಾನು ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕಾದ ಸಾಫ್ಟ್ವೇರ್ ಇದೆ ಡೇಟಾವನ್ನು ವಾಸ್ತವವಾಗಿ ಹೊರತೆಗೆಯಲು ನಾನು ಅಪ್ಲಿಕೇಶನ್ಗಳನ್ನು ಬರೆಯಬೇಕಾಗಿದೆ ಮತ್ತು ನಂತರ ನಾನು ನೋಡಬೇಕಾದರೆ ಲಕ್ಷಗಟ್ಟಲೆ ಬೈಟ್ಗಳ ಡೇಟಾವನ್ನು ಹೇಳುವ ಮೂಲಕ ನನಗೆ ತೀರ್ಮಾನಕ್ಕೆ ಬರಲು ತುಂಬಾ ಕಷ್ಟ ನಾನು ಅನೇಕ ಸಂದರ್ಭಗಳಲ್ಲಿ ಮೇಲ್ವಿಚಾರಣೆ ಮಾಡಬೇಕಾಗಬಹುದು ಮತ್ತು ನಂತರ ಕೆಲವು ವೀಕ್ಷಣೆಯೊಂದಿಗೆ ಹೊರಬರಬೇಕು ಮತ್ತು ಆ ಮೇಲ್ವಿಚಾರಣಾ ಕಾರ್ಯವಿಧಾನವು ಯಂತ್ರ ಕಲಿಕೆ ಎಂದು ನೀವು ಕರೆಯುವ ಪರಿಧಿಯ ಅಡಿಯಲ್ಲಿ ಬರುತ್ತದೆ ಆದ್ದರಿಂದ ಯಂತ್ರ ಕಲಿಕೆ ಇಂಜಿನ್ಗಳು ಈ ಕಾಲಾವಧಿಯನ್ನು ಕಾಲಕಾಲಕ್ಕೆ ಅಧ್ಯಯನ ಮಾಡಿದ್ದವು ಮತ್ತು ನಂತರ ಈ ಮಾದರಿಯು ಈಗ ಬರುತ್ತಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇದು ಹಿಂದಿನ ವಿಷಯಗಳಲ್ಲಿ ಒಂದಕ್ಕೆ ಸರಿಹೊಂದಬೇಕು ತರಬೇತಿ ಹಂತ ಯಂತ್ರ ಕಲಿಕೆಯು ಈ ವಿಷಯದ ಕಾರಣದಿಂದಾಗಿ ಬೆಳೆಯುವ ಮತ್ತೊಂದು ವಿಷಯವಾಗಿದೆ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡ ನಂತರ ನಾವು ಮಾಹಿತಿ ಭದ್ರತೆಯಾಗಿ ಕರೆಯುತ್ತೇವೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ವೇಗದ ತಯಾರಕನನ್ನು ಮೇಲ್ವಿಚಾರಣೆ ಮಾಡುವ ಸಾಧನವನ್ನು ದೂರದಿಂದ ಕಾರ್ಯಾಚರಿಸಬಹುದಾದ ಸಾಧನದಿಂದ ಮಾಡಲಾಗುತ್ತದೆ ಆದ್ದರಿಂದ ಇದು ನಿಮ್ಮ ಹೃದಯದ ಮಾನದಂಡಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದು ಜಾಲಬಂಧವನ್ನು ಕಳುಹಿಸುತ್ತದೆ ಮತ್ತು ವೈದ್ಯರು ಮೇಲ್ವಿಚಾರಣೆ ಮಾಡಬಹುದು ಈಗ ಈ ನೆಟ್ವರ್ಕ್ಗೆ ಯಾರೊಬ್ಬರು ಪ್ರವೇಶಿಸಬಹುದಾಗಿದ್ದಲ್ಲಿ ಹ್ಯಾಕರ್ ಈ ನೆಟ್ವರ್ಕ್ಗೆ ಪ್ರವೇಶಿಸಬಹುದು ಇದೀಗ ನೀವು ಕೇವಲ ವೇಸ್ ಮೇಕರ್ ಅನ್ನು ನಿಲ್ಲಿಸಬಹುದು ಮತ್ತು ಮೂಲಭೂತವಾಗಿ ನೀವು ಇಂದು ಸೈಬರ್ ಕೊಲೆ ಮಾಡಬಹುದು ಕಾಮಕೋಟಿ ಆದ್ದರಿಂದ ಅದು ತೆರೆಯುತ್ತದೆ ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ಸ್ ನಿಮ್ಮ ಹೃದಯಕ್ಕೆ ಹತ್ತಿರವಾಗುವುದು ಅಥವಾ ನಿಮ್ಮ ದೇಹಕ್ಕೆ ಹತ್ತಿರವಾಗುವುದು ಮತ್ತು ಅದು ಹೆಚ್ಚು ಒಳನುಗ್ಗುವಿಕೆಗೆ ಒಳಗಾಗುತ್ತದೆ ನಿಮ್ಮ ಮೂಲಭೂತ ಜೀವನಕ್ಕೆ ಅದರ ಒಳಹೊಕ್ಕು ಹೆಚ್ಚು ಹೆಚ್ಚುತ್ತಿರುವ ಭದ್ರತೆಗೆ ಪ್ರಮುಖ ಕಾಳಜಿ ಆಗುತ್ತದೆ ಈಗ 5 ನೇ ವಯಸ್ಸಿನಲ್ಲಿ ಆ ಅಭ್ಯಾಸವನ್ನು ಪ್ರಚೋದಿಸದಿದ್ದರೆ ನೀವು ಮಾನವನನ್ನು ತೆಗೆದುಕೊಂಡರೆ ಭದ್ರತೆ ಒಂದು ಅಭ್ಯಾಸವಾಗಿದೆ ನೀವು ಸಮ್ಮಿತಿ ತನಕ ಅದನ್ನು ರೂಪಿಸಲು ಸಾಧ್ಯವಿಲ್ಲ ಇದು ತಮಿಳು ಭಾಶೆಯಲ್ಲಿ ಹೇಳುತ್ತದೆ ಅಂಜುಲಾ ವಯಾಲಯಧಧು ಅಂಬಾಧುಲಾ ವಲಾಯಯುದು ತೊಟ್ಟಿಲ್ ಪಾಲಕ್ಕಾಂ ಸುಡುಗಡು ವರ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಹೌದು ಹೌದು ಕಾಮಕೋಟಿ ಆದ್ದರಿಂದ ನಾವು ತಮಿಳಿನಲ್ಲಿ ಕಾಣುವ ಕೆಲವು ಹೇಳಿಕೆಗಳೆಂದರೆ ನೀವು 5 ನೇ ವಯಸ್ಸಿನಲ್ಲಿ ತೊಡಗಿಸಿಕೊಳ್ಳುವ ಅಭ್ಯಾಸವು ವಿಷಯವಾಗಿದೆ ಆದರೆ ಈಗ ಅರ್ಧ ಶತಮಾನದ ಕಂಪ್ಯೂಟರ್ಗಳು ಅದರ ಸಾಫ್ಟ್ವೇರ್ ನಲ್ಲಿವೆ ಸಾಫ್ಟ್ವೇರ್ ಅಭಿವೃದ್ಧಿ ಪ್ರಾರಂಭವಾಯಿತು ನಾವು ಎರಡೂ ಜನನಕ್ಕಿಂತ ಮುಂಚೆಯೇ 1960 ರ ದಶಕದಲ್ಲಿ ಪ್ರಾರಂಭವಾದವು ನಮ್ಮ ಹಿಂದಿನ ಬ್ಯಾಚ್ನಲ್ಲಿ ಇದೀಗ ಕನಿಷ್ಠ 50 ರಿಂದ 60 ವರ್ಷ ವಯಸ್ಸಾಗಿತ್ತು ಅಲ್ಲಿಯವರೆಗೂ ಜನರು ಭದ್ರತೆಯನ್ನು ದೊಡ್ಡ ರೀತಿಯಲ್ಲಿ ನೋಡುತ್ತಿರಲಿಲ್ಲ ಮತ್ತು ಇದ್ದಕ್ಕಿದ್ದಂತೆ ಈ ವಯಸ್ಸಾದವರಲ್ಲಿ ಒಂದು ಭದ್ರತೆ ಹೊಂದಿದ ಅಭ್ಯಾಸ ಮರುಬಳಕೆಯಾಗಬೇಕು ಕಾಮಕೋಟಿ ಅದು ದೊಡ್ಡ ಸಮಸ್ಯೆಯಾಗುತ್ತದೆ ಇಂದು ಈ ಮೊಬೈಲ್ ಫೋನ್ ಸುರಕ್ಷಿತವಾಗಿದ್ದಲ್ಲಿ ನಾನು ನಿಮ್ಮನ್ನು ಕೇಳಿದರೆ ನನಗೆ ಉತ್ತರ ಇಲ್ಲ ಈ ಮೊಬೈಲ್ ಫೋನ್ನಲ್ಲಿರುವ ನನ್ನ ಡೇಟಾವನ್ನು ಕಳವು ಮಾಡಲಾಗುವುದು ಅಥವಾ ಅವರು ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ಈ ಮೊಬೈಲ್ ಫೋನ್ನಿಂದ ಯಾರಾದರೂ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಪಡೆಯಲು ಸಾಧ್ಯವೇ ಈ ವ್ಯವಸ್ಥೆಯು ಬೆಳೆದ ಕಾರಣ ನಾನು ಉತ್ತರವನ್ನು ಸರಿಯಾಗಿ ಹೊಂದಿಲ್ಲ ಮತ್ತು ಮೂಲಭೂತವಾಗಿ ಹೋಗಿ ಅದನ್ನು ಸುರಕ್ಷಿತವಾಗಿ ಹೇಗೆ ದೃಢೀಕರಿಸಬೇಕೆಂದು ನನಗೆ ಗೊತ್ತಿಲ್ಲ ಅಂತರ್ಜಾಲದ ಪ್ರಗತಿ ಮತ್ತು ಇದ್ದಕ್ಕಿದ್ದಂತೆ ಈ ಮಾಹಿತಿಯ ಭದ್ರತೆಯಿಂದಾಗಿ ಇಂಟರ್ನೆಟ್ ಅನ್ನು ದುರುದ್ದೇಶಪೂರಿತ ಕಾರಣಗಳಿಗಾಗಿ ಬಳಸಬಹುದು ಎಂದು ಅರಿತುಕೊಂಡರೆ ಮಾಹಿತಿ ಭದ್ರತೆಯು ಇಂದು ಸಂಶೋಧನೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಮಾತನಾಡುವ ಯಾವುದಾದರೂ ಒಂದು ಮಾಹಿತಿ ಭದ್ರತೆ ಇರಬೇಕು ಹಾಗಾಗಿ ಎಲ್ಲವನ್ನೂ ಅಂತಿಮವಾಗಿ ಕದಿಯುವ ಮಾಹಿತಿಯು ಎಷ್ಟು ಸುರಕ್ಷಿತವಾಗಿದೆ ಎಂದು ತಿಳಿದುಕೊಳ್ಳಿ ಕಾಮಕೋಟಿ ಸ್ವಲ್ಪ ಸಮಯದ ನಂತರ ನಾವು ಅಪ್ಲಿಕೇಶನ್ ಮತ್ತು ಯಾವುದಾದರೊಂದು ಸಾಫ್ಟ್ವೇರ್ ಮತ್ತು ಯಂತ್ರ ಕಲಿಕೆ ಮತ್ತು ಈ ಎಲ್ಲ ಕೊನೆಗಳಲ್ಲಿ ಏನನ್ನಾದರೂ ಒಳಗೊಂಡಿದೆ ದೊಡ್ಡ ಪ್ರಮಾಣದ ಕಂಪ್ಯೂಟಿಂಗ್ನಲ್ಲಿ ನಿರ್ದಿಷ್ಟವಾಗಿ ಬಂದಿರುವ ಇತರ ಪ್ರಮುಖ ವಿಷಯವೆಂದರೆ ನೀವು ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ನಂತೆ ಕರೆಯಲ್ಪಡುವೆಂದರೆ ಪ್ರೊಸೆಸರ್ನ ಗಡಿಯಾರ ಮತ್ತು ಪ್ರೊಸೆಸರ್ನ ತರಂಗಾಂತರದ ಆವರ್ತನವನ್ನು ನಾವು ಹೆಚ್ಚಿಸಲು ಸಾಧ್ಯವಿಲ್ಲ ನೀವು ನೋಡುವಂತೆ ನಾವು 3 ರಿಂದ 3 5 ಗಿಗಾ ಹರ್ಟ್ಜ್ ಅನ್ನು ಹೇಳುವಲ್ಲಿ ಹೆಚ್ಚು ಚಾಲನೆಯಲ್ಲಿರುವ ಯಾವುದೇ ಪ್ರೊಸೆಸರ್ ಅನ್ನು ನೋಡುತ್ತಿಲ್ಲ ಕಾರಣವೆಂದರೆ ವಿದ್ಯುತ್ ಆವರ್ತನಕ್ಕೆ ನೇರವಾಗಿ ಪ್ರಮಾಣದಲ್ಲಿರುತ್ತದೆ ಮತ್ತು ಆದ್ದರಿಂದ ನಾನು ಆವರ್ತನೆಯನ್ನು ಹೆಚ್ಚಿಸುತ್ತಿದ್ದಲ್ಲಿ ವಿದ್ಯುತ್ ತುಂಬಾ ಹೆಚ್ಚಾಗುತ್ತದೆ ಅಕ್ಷರಶಃ ಸಂಸ್ಕಾರಕವನ್ನು ಸ್ವತಃ ಬರ್ನ್ ಮಾಡುತ್ತದೆ ಪ್ರೊಫೆಸರ್ ವಿ ಕಾಮಕೋಟಿ ಇದೀಗ ಜನರು ಏಕ ಸಿಪಿಯು ಮಾದರಿಯಿಂದ ಬಹು ಸಿಪಿಯು ಮಾದರಿಗೆ ಚಲಿಸಿದ್ದಾರೆ ಆದ್ದರಿಂದ ನಾನು ನಿಮಗೆ 10 ಗಿಗಾ ಹರ್ಟ್ಜ್ ನೀಡಲು ಸಾಧ್ಯವಿಲ್ಲ ಆದರೆ ನಾನು ನಿಮಗೆ 4 CPU ಗಳನ್ನು 2 5 ಗಿಗಾ ಹರ್ಟ್ಜ್ ನೀಡಬಹುದು ಹಾಗಾಗಿ ಅದು ನನಗೆ ಸಾಧ್ಯವಿದೆ ಈಗ ನೀವು ನಿಜವಾಗಿಯೂ 1 ಕೋರ್ನೊಂದಿಗೆ ಪ್ರೊಸೆಸರ್ ಸಿಪಿಯು ಅನ್ನು ಇಂದು ಕಂಡುಹಿಡಿಯಲಾಗುವುದಿಲ್ಲ ಇದು ಎಲ್ಲಾ ಬಹು ಕೋರ್ ಆಗಿದೆ ನಾನು ಬಹು ಕೋರ್ ಅನ್ನು ಹೊಂದಿರುವ ಕ್ಷಣ ನಾವು ಸಂಶೋಧನೆ ಮಾಡಬೇಕಾದ ಪ್ರಮುಖ ವಿಷಯವೆಂದರೆ ಎಲ್ಲ 4 ಕೋರ್ಗಳು ಒಟ್ಟಾಗಿ ಹೇಗೆ ಕೆಲಸ ಮಾಡುತ್ತವೆ ಆದ್ದರಿಂದ ನಿಮ್ಮ ಪ್ರೊಗ್ರಾಮ್ ಅನುಕ್ರಮ ಕಾರ್ಯಕ್ರಮವಾಗಿದ್ದರೆ ಮೊದಲ ಹೆಜ್ಜೆ ಕಾರ್ಯಗತಗೊಳ್ಳುತ್ತದೆ ಹಾಗಾಗಿ ನಾನು 100 ಸಂಖ್ಯೆಯನ್ನು ಸೇರಿಸಬೇಕೆಂದು ಯೋಚಿಸೋಣ ಎರಡನೇ ಸಂಖ್ಯೆಗೆ ಮೊದಲ ಸಂಖ್ಯೆಯನ್ನು ಸೇರಿಸಿ ನಂತರ ಮೂರನೆಯ ಸಂಖ್ಯೆಗೆ ನಾಲ್ಕನೇ ಸಂಖ್ಯೆಗೆ ಸೇರಿಸಲು ನಾನು ಹೇಳುತ್ತೇನೆ ಇದು ಅನುಕ್ರಮವಾದ ಪ್ರೋಗ್ರಾಂ ಆಗಿದೆ ಈಗ ನಾನು 25 ಸಂಖ್ಯೆಯ 4 ತುಂಡುಗಳನ್ನು ತೆಗೆದುಕೊಳ್ಳಲು ಹೇಳಬೇಕು ಮೊದಲ ಪ್ರೊಸೆಸರ್ 25 ಅನ್ನು ಸೇರಿಸಿ ಎರಡನೆಯ ಪ್ರೊಸೆಸರ್ 25 ಅನ್ನು ಸೇರಿಸಿ ಮೂರನೇ ಪ್ರೊಸೆಸರ್ 25 ಅನ್ನು ಸೇರಿಸಿ ನಂತರ ಫಲಿತಾಂಶವನ್ನು ಸಂಗ್ರಹಿಸಿ ಉತ್ತರವನ್ನು ನೀಡಿ ಆದ್ದರಿಂದ ಅನುಕ್ರಮ ಪ್ರೋಗ್ರಾಂ ಮತ್ತು ಸಮಾನಾಂತರ ಪ್ರೋಗ್ರಾಂ ನಡುವಿನ ವ್ಯತ್ಯಾಸ ಇದೀಗ ಸಮಾನಾಂತರೀಕರಣವು ಆಸಕ್ತಿಯ ಮತ್ತೊಂದು ಪ್ರಮುಖ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಆದ್ದರಿಂದ ನಾವು ಕೋರ್ ಪ್ರೋಗ್ರಾಂ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಮತ್ತು ಅದೇ ಕಾಲದ ಸಮಯದಲ್ಲಿ ಕಾರ್ಯಗತಗೊಳಿಸಲು ಮತ್ತು ಫಲಿತಾಂಶವನ್ನು ನೀಡುವ ಏಕಕಾಲೀನ ತುಣುಕುಗಳಾಗಿ ನಾನು ಅದನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡಿ ಸಂಕ್ಷಿಪ್ತವಾಗಿ ಇವುಗಳೆಲ್ಲವೂ ನಿಮಗೆ ಸಂಶೋಧನೆ ಹೊಸ ಸಂಶೋಧನಾ ಪ್ರದೇಶಗಳು ಇವುಗಳು ಹಂತದಲ್ಲಿಯೇ ಹೊಸದಾಗಿರುತ್ತವೆ ಮತ್ತು ಜನರಿಗೆ ತೆರೆದ ಸಮಸ್ಯೆಯ ಬಹಳಷ್ಟು ಅವಕಾಶ ಇವೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ತುಂಬಾ ಒಳ್ಳೆಯ ಸಿದ್ಧಾಂತ ಅತ್ಯಂತ ಸಂಪೂರ್ಣ ದೃಷ್ಟಿಕೋನ ಕಂಪ್ಯೂಟರ್ ಸೈನ್ಸ್ ಇಂದು ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನ ಅತ್ಯಂತ ವಿವರವಾದ ದೃಷ್ಟಿಕೋನ ಬಹುಶಃ ಈ ಸಂಬಂಧದಲ್ಲಿ ನೀವು ಎರಡೂ ಸಾಂಪ್ರದಾಯಿಕ ಪ್ರದೇಶಗಳನ್ನು ಉಲ್ಲೇಖಿಸಿರುವುದರಿಂದ ಮತ್ತು ಕಂಪ್ಯೂಟರ್ ವಿಜ್ಞಾನದಲ್ಲಿ ಬರುವ ಆಧುನಿಕ ಪ್ರದೇಶಗಳು ನಿಮಗೆ ತಿಳಿದಿದೆ ನೀವು ಉದ್ಯಮವನ್ನು ನೋಡಿದರೆ MS ಅಥವಾ PhD ಪದವಿ ಮುಗಿಸುವ ಸಂಶೋಧನಾ ವಿದ್ಯಾರ್ಥಿಗಳ ದೃಷ್ಟಿಕೋನವನ್ನು ನಾನು ಹೇಳಲು ಬಯಸುತ್ತೇನೆ ಅವರು ನೋಡಿ ಕಂಪ್ಯೂಟರ್ ವಿಜ್ಞಾನದಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೆಯುತ್ತವೆಯೋ ಅಂತಹ ಹೆಚ್ಚಿನ ಆಸಕ್ತಿ ಉದ್ಯಮಕ್ಕಾಗಿ ವಿದ್ಯಾರ್ಥಿಗಳು ನಿಮಗೆ ಸಂಶೋಧನೆ ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿದ್ದರೆ ಅವರು ತಕ್ಷಣದ ಅಪ್ಲಿಕೇಶನ್ಗಳನ್ನು ವೀಕ್ಷಿಸುವಂತಹ ವಿಷಯವೂ ಇದೆಯೇ ಕಾಮಕೋಟಿ ಆದ್ದರಿಂದ ಉದ್ಯಮವನ್ನು ಇಂದು ಸಂಶೋಧನೆಯ ಕ್ಷೇತ್ರಗಳ ಆಧಾರದ ಮೇಲೆ ವಿಶಾಲವಾಗಿ ವರ್ಗೀಕರಿಸಬಹುದು ಉದಾಹರಣೆಗೆ ಸಾಂಪ್ರದಾಯಿಕ ಹಾರ್ಡ್ವೇರ್ ವಿನ್ಯಾಸ ಇಂದಿನ ದಿನಗಳಲ್ಲಿ ವಿಭಿನ್ನ ಪರಿಸರದಲ್ಲಿ ಸರಿಹೊಂದುವಂತಹ ವಾಸ್ತುಶೈಲಿಯನ್ನು ಹೇಗೆ ಕಡಿಮೆ ಸಾಮರ್ಥ್ಯದ ಹೊರತಾಗಿಯೂ ಯಂತ್ರಾಂಶವನ್ನು ಹೇಗೆ ತಯಾರಿಸುವುದು ಎಂಬ ಬಗ್ಗೆ ಹೆಚ್ಚಿನ ಒತ್ತಡವಿದೆ ಆದ್ದರಿಂದ ನೀವು ಮಾಡಬಹುದಾದ ಒಂದು ಜಾಲಬಂಧ ಸಾಧನವನ್ನು ನೀವು ತೆಗೆದುಕೊಳ್ಳಬಹುದು ಉದಾಹರಣೆಗೆ ಕೆಲವು ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಅದನ್ನು ಹಾದುಹೋಗುವುದು ಇದು ಕಂಪ್ಯೂಟರ್ ಆಗಿದೆ ನಾನು ಸಾಧನವನ್ನು ಹೇಗೆ ಚಿಕ್ಕದಾಗಿಸಬಲ್ಲೆ ಮತ್ತು ಇಂಟರ್ನೆಟ್ಗಾಗಿ ಲಕ್ಷಾಂತರ ಅಪ್ಲಿಕೇಶನ್ಗಳ ಪ್ರಕಾರಗಳನ್ನು ಬಳಸುತ್ತಿದ್ದೇನೆ ಕಡಿಮೆ ಶಕ್ತಿಯ ಯಂತ್ರಾಂಶದ ವಿನ್ಯಾಸಗಳು ಹೆಚ್ಚಿನ ಸಾಮರ್ಥ್ಯದ ಹಾರ್ಡ್ವೇರ್ ಮತ್ತು ವಿವಿಧ ಮಾದರಿಗಳನ್ನು ನೋಡುವ ಉದ್ಯಮದ ಗುಂಪಿನಿದೆ ಇಂದು ನೀವು ಅಂದಾಜು ಕಂಪ್ಯೂಟಿಂಗ್ ಸಂಭವನೀಯ ಕಂಪ್ಯೂಟಿಂಗ್ ಅಲ್ಲದ ಬೂನಿಯನ್ ಕಂಪ್ಯೂಟಿಂಗ್ ಆದ್ದರಿಂದ ವಿಭಿನ್ನ ಗಣನಾ ಮಾದರಿಗಳು ಇವೆ ಮತ್ತು ಈ ಕೋರ್ ಉದ್ಯಮದೊಳಗೆ ಆಳವಾಗಿ ನೋಡುತ್ತಿರುವ ಸಂಶೋಧನಾ ಪ್ರಯೋಗಾಲಯಗಳು ಆರಂಭಿಸಿದರು ಎಂದು ಕಲ್ಪನೆಗಳು ಇವೆ ಆದ್ದರಿಂದ ಇದು ಆ ಒಂದು ಸಾಲು ನಂತರ ಎರಡನೇ ಸಾಲುಗಳು ವ್ಯವಸ್ಥೆಗಳು ಬಹಳ ಸಂಕೀರ್ಣವಾಗುತ್ತವೆ ಹಾಗಾಗಿ ನಾನು ಸಂಕೀರ್ಣ ವ್ಯವಸ್ಥೆಯನ್ನು ಹೇಗೆ ರೂಪಿಸಬಹುದು ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಾನು ಹೇಗೆ ಪರಿಶೀಲಿಸುತ್ತೇನೆ ಇಲ್ಲ ನಾನು ಸಿಪಿಯು ಯಂತ್ರಾಂಶವನ್ನು ಎಷ್ಟು ಸಂಕೀರ್ಣತೆ ಮಾಡಬಲ್ಲೆ ಹಾಗಾಗಿ ಇಡೀ ಸೆಮಿಸ್ಟರ್ಗೆ ಯೋಚಿಸಿದ್ದೆಂದರೆ 1985 ರಲ್ಲಿ ನನ್ನ ಬಿ ಟೆಕ್ ಕರಿಕ್ಯುಲಮ್ನಲ್ಲಿ ನಾನು ಅದೇ ವಾರದಲ್ಲಿ ಅದೇ ವಿಷಯವನ್ನು ಕಲಿಸುತ್ತೇನೆ ಪ್ರೊಫೆಸರ್ ವಿ ಕಾಮಕೋಟಿ ಇತಿಹಾಸವನ್ನು ಮರೆಯಲಾಗದ ಕಾರಣ ಅದೇ ಸಮಯದಲ್ಲಿ ಇಲ್ಲಿ ದೊಡ್ಡ ಸವಾಲು ಇದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಪ್ರೋಗ್ರೆಸ್ ಕಾಮಕೋಟಿ ಸಂಪೂರ್ಣ ಸೆಮಿಸ್ಟರ್ಗಾಗಿ ನಾನು ಕಲಿತದ್ದನ್ನು ಪ್ರೋಗ್ರೆಸ್ ತುಂಬಾ ಶೀಘ್ರವಾಗಿ ಹೊಂದಿದೆ ನಾನು ಇಲ್ಲಿ 1 ವಾರದೊಳಗೆ ಅದನ್ನು ಕಲಿಸಬೇಕಾಗಿದೆ ಆದ್ದರಿಂದ ಮೂಲಭೂತವಾಗಿ ವ್ಯವಸ್ಥೆಗಳು ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತವೆ ಮತ್ತು ಅಂತಹ ವ್ಯವಸ್ಥೆಗಳನ್ನು ಹೇಗೆ ರೂಪಿಸುವುದು ಅಂತಹ ವ್ಯವಸ್ಥೆಗಳನ್ನು ಹೇಗೆ ಪರಿಶೀಲಿಸುವುದು ಆದ್ದರಿಂದ ಅದು ಮತ್ತೊಂದು ಪ್ರದೇಶವಾಗಿದೆ ಹಾರ್ಡ್ವೇರ್ ನೀವು ತೆಗೆದುಕೊಂಡರೆ ಹಾರ್ಡ್ ಕೋರ್ ವಿನ್ಯಾಸ ಮತ್ತು ಹಾರ್ಡ್ ಕೋರ್ ಮಾಡೆಲಿಂಗ್ ಇದೆ ಮತ್ತು ಅವುಗಳಲ್ಲಿ ಸಾಕಷ್ಟು ತೆರೆದ ತೊಂದರೆಗಳು ಮತ್ತು ಬಹಳಷ್ಟು ಉದ್ಯೋಗಾವಕಾಶಗಳು ಇವೆ ಆದ್ದರಿಂದ ಈ ಒಂದು ಸೆಟ್ ಈಗ ನಾವು ಸಿಸ್ಟಮ್ ಸೈಡ್ಗೆ ಬಂದಾಗ ಇದು ಆಪರೇಟಿಂಗ್ ಸಿಸ್ಟಂ ಆಗಿದ್ದು ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಕಾರ್ಯನಿರ್ವಹಿಸುವ ಕೆಲವೇ ಗುಂಪುಗಳಿವೆ ದೇಶದಲ್ಲಿ ಕೆಲವು ವ್ಯಕ್ತಿಗಳು ನಿಜವಾಗಿ ಕರ್ನಲ್ಗೆ ಹೋಗಿ ಮತ್ತು ಕರ್ನಲ್ಗೆ ಮಾರ್ಪಾಡುಗಳೊಂದಿಗೆ ಹೊರಬರುತ್ತಾರೆ ಪ್ರಪಂಚದಾದ್ಯಂತ ಕೆಲವೇ ಕೆಲವರು ಮಾತ್ರವೇ ಮಾಡಬಹುದು ಶೇಕಡಾವಾರು ಪರಿಭಾಷೆಯಲ್ಲಿ ಕೆಲವು ಪದವೀಧರರಾಗಿದ್ದ ಒಟ್ಟು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಜನರ ಪೈಕಿ 1 ಪ್ರತಿಶತ ವ್ಯಕ್ತಿಗಳು ಸಹ ಮಾಡಲಾಗುವುದಿಲ್ಲ ಆದ್ದರಿಂದ ಇದು ತುಂಬಾ ಸಂಕೀರ್ಣವಾಗಿದೆ ಜನರು ಕರ್ನಲ್ ಮಟ್ಟ ಮತ್ತು ಕಂಪೈಲರ್ ಮೂಲಭೂತವಾಗಿ ಉತ್ತಮಗೊಳಿಸುವಿಕೆ ಮತ್ತು ಸಿಸ್ಟಮ್ ಪ್ರೋಗ್ರಾಮಿಂಗ್ ಸ್ಟಫ್ಗಳಂತಹ ಈ ಪ್ರಕಾರದ ಸಮಸ್ಯೆಗಳ ಕುರಿತು ಕೆಲಸ ಮಾಡಲು ಪ್ರಾರಂಭಿಸಿದರೆ ಹೆಚ್ಚಿನ ಕೋರ್ ಸಂಶೋಧನಾ ಕಾರ್ಯಗಳಿಗೆ ಹೋಗುವಾಗ ಅವರಲ್ಲಿ ಸಾಕಷ್ಟು ಸಾಮರ್ಥ್ಯವು ಬೋಧನಾ ಸ್ಥಾನ ಅಥವಾ ಉದ್ಯಮದ ಸ್ಥಿತಿಯಾಗಿರುತ್ತದೆ ಅಥವಾ ಸರ್ಕಾರಿ ಸಂಶೋಧನಾ ಸ್ಥಾಪನೆ ಆವೃತ್ತಿಗಳು ಸಹ ಆದ್ದರಿಂದ ಸಂಶೋಧನೆಯ ವಿಷಯದಲ್ಲಿ ಇದು ತುಂಬಾ ಆಸಕ್ತಿದಾಯಕ ಸಮಸ್ಯೆಯಾಗಿದೆ ಪ್ರಕಟಣೆಯ ವಿಷಯದಲ್ಲಿ ಜೀವನೋಪಾಯದ ವಿಷಯದಲ್ಲಿ ಅದು ಒಳ್ಳೆಯದು ಮುಂದಿನದು ಅಪ್ಲಿಕೇಶನ್ಗಳು ನೀವು ಎರಡು ತುದಿಗಳನ್ನು ನೋಡಿದರೆ ಇಂದು ಅಪ್ಲಿಕೇಶನ್ ಬುದ್ಧಿವಂತಿಕೆಯೆಂದರೆ ಡಾಟಾ ಸೈನ್ಸಸ್ ಒಂದು ಆನೆಯಾಗಿದೆ ನಮ್ಮ ಸಂಸ್ಥೆಯಲ್ಲಿ 16 ಇಲಾಖೆಗಳು ಇದ್ದರೆ ಪ್ರತಿಯೊಂದು ಇಲಾಖೆಗೆ ಡಾಟಾ ಸೈನ್ಸ್ ಸಂಬಂಧಿತ ಸಮಸ್ಯೆ ಇದೆ ಮತ್ತು ನಾವು ಇಂದು 16 ವಿಜ್ಞಾನ ವಿಭಾಗಗಳಲ್ಲಿ 22 ಅಥವಾ 27 ಸಿಬ್ಬಂದಿ ಸದಸ್ಯರನ್ನು ಹೊಂದಿರುವ ಡೇಟಾ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದ್ದೇವೆ ಎಂದು ಸಾಬೀತುಪಡಿಸಲಾಗಿದೆ ಇಂದು ಇದು ಒಂದು ಬೃಹತ್ ಕ್ಷೇತ್ರವಾಗಿದ್ದು ಅದು ಒಂದು ತುದಿಯಾಗಿದೆ ಈ ಸ್ಪೆಕ್ಟ್ರಮ್ನ ಮತ್ತೊಂದು ಅಂತ್ಯವೆಂದರೆ ನಮಗೆ ಈ ಐಒಟಿ ರೀತಿಯ ಸಾಧನಗಳಿವೆ IOT ನಲ್ಲಿ ಮೆಮೊರಿಯು ಬಹಳ ಚಿಕ್ಕದಾಗಿದೆ ಎಂದು ತಿಳಿದಿದೆ ನಾನು ದೊಡ್ಡ ಪ್ರಮಾಣದ ಪ್ರೋಗ್ರಾಮಗಳನ್ನು ಬರೆಯಲು ಸಾಧ್ಯವಿಲ್ಲ ನಾನು ಪರಿಣಾಮಕಾರಿಯಾಗಿ ಕೋಡಿಂಗ್ ಮಾಡಬೇಕಾದ ಅಗತ್ಯವಿದೆ ಕೋಡಿಂಗ್ ತಂತ್ರಜ್ಞಾನಗಳು ಮತ್ತು ಇದರಿಂದಾಗಿ ಇಂದು ತುಂಬಾ ದೊಡ್ಡದಾದ ಸಾಧನಗಳಲ್ಲಿ ಆ ರೀತಿಯ ಸಣ್ಣ ಪ್ರೋಗ್ರಾಮಗಳನ್ನು ಬರೆಯುವುದು ದೊಡ್ಡ ಕೌಶಲ್ಯ ಮತ್ತು ಹಾಗಾಗಿ ಅದನ್ನು ನಾವು ಅಪ್ಲಿಕೇಶನ್ ಬದಿಯಿಂದ ನೋಡಬೇಕಾದ ಅಗತ್ಯವಿದೆ ನೀವು ಯಂತ್ರಾಂಶವನ್ನು ನೋಡಿದರೆ ನೀವು ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ನೋಡಿದರೆ ನೀವು ಅಪ್ಲಿಕೇಶನ್ಗಳನ್ನು ನೋಡಿದರೆ ಇವು ಎಲ್ಲಾ ದೊಡ್ಡ ಸಂಶೋಧನಾ ಪ್ರದೇಶಗಳಾಗಿವೆ ಮತ್ತು ಸಿಸ್ಟಮ್ ಅಪ್ಲಿಕೇಷನ್ ಬದಿಯಲ್ಲಿ ಈ ರೀತಿಯ ಸಮಾನಾಂತರ ಕಾರ್ಯಕ್ರಮಗಳನ್ನು ಬರೆಯುವುದು ಸಹ ಒಂದು ಕೌಶಲ್ಯ ಮತ್ತು ಬಹಳ ಕಡಿಮೆ ಪ್ರಪಂಚದಾದ್ಯಂತದ ಜನರು ಈ ರೀತಿಯ ಮಾನ್ಯತೆ ಹೊಂದಿದ್ದಾರೆ ಕೆಲವೇ ವಿಶ್ವವಿದ್ಯಾಲಯಗಳು ಅಂತಹ ರೀತಿಯ ಸಮಾನಾಂತರ ವಾಸ್ತುಶಿಲ್ಪ ಮತ್ತು ಸಮಾನಾಂತರ ಅಲ್ಗಾರಿದಮ್ ಕೋರ್ಸ್ಗಳನ್ನು ಸಹ ನೀಡುತ್ತದೆ ಮತ್ತು ಇದರಿಂದಾಗಿ ಇಲ್ಲಿ ಹೆಚ್ಚಿನ ಸಂಶೋಧನಾ ಆಸಕ್ತಿ ಇದೆ ಮತ್ತು ಯಾರಾದರೂ ಅದನ್ನು ಮಾಡಲು ಬಯಸಿದರೆ ಅವರು ಈ ಪ್ರದೇಶವನ್ನು ಯಾರಾದರೂ ತೆಗೆದುಕೊಂಡರೆ ಮತ್ತು 2 ರಿಂದ 3 ವರ್ಷಗಳನ್ನು ಕಳೆಯುತ್ತಾರೆ ಮತ್ತು ಹೊಸ ಪ್ರಕಟವಾದ ಒಂದೆರಡು ಪತ್ರಿಕೆಗಳನ್ನು ಪ್ರಕಟಿಸುವ ಜಗತ್ತು ಕೆಲವು ರೀತಿಯ ತಂತ್ರಾಂಶಗಳನ್ನು ಬರೆಯುತ್ತಿದ್ದು ಅವುಗಳು ಈ ಮುಂದೆ ಒಂದು ದೊಡ್ಡ ಭವಿಷ್ಯವನ್ನು ಹೊಂದಿವೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಒಳಬರುವ ವಿದ್ಯಾರ್ಥಿಗಳನ್ನು ಪರಿಗಣಿಸಲು ನಿಮಗೆ ಉತ್ತಮವಾದ ದೃಷ್ಟಿಕೋನವನ್ನು ನಾನು ಭಾವಿಸುತ್ತೇನೆ 15 ವರ್ಷಗಳಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳನ್ನು ನೋಡುತ್ತಿರುವೆವು ಮತ್ತು ಪದವೀಧರರು ನೇರವಾಗಿ ನಿಮ್ಮ ಗುಂಪಿನಲ್ಲಿಯೂ ಅಲ್ಲದೆ ವಿವಿಧ ಗುಂಪುಗಳಲ್ಲಿಯೂ ಇರಬಹುದು ನಿಮ್ಮ ಅಭಿಪ್ರಾಯದಲ್ಲಿ ಹುಡುಕಾಟದಲ್ಲಿ ನೀವು ಹೇಗೆ ಪ್ರಗತಿ ಹೊಂದುತ್ತಿದ್ದಾರೆ ಎಂಬುದನ್ನು ಜನರು ನೋಡುತ್ತಿರುವ ಕೆಲವು ಮಾಪನಗಳನ್ನು ಈಗಾಗಲೇ ನೋಡಿ ಯಶಸ್ವಿ ವಿದ್ಯಾರ್ಥಿಗಳು ಹೇಗೆ ಸಂಶೋಧನೆ ಮಾಡುತ್ತಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ವಿದ್ಯಾರ್ಥಿ ಯಾವ ನಿಯತಾಂಕಗಳನ್ನು ನೋಡುತ್ತಾರೆ ಸಂಶೋಧನೆಯಲ್ಲಿ ಯಶಸ್ಸು ನೋಡಲು ಸರಿಯಾದ ನಿಯತಾಂಕಗಳನ್ನು ಪರಿಗಣಿಸಬೇಕು ಕಾಮಕೋಟಿ ನೀವು ಈ ಪ್ರಶ್ನೆಯನ್ನು ಕೇಳಿದ್ದರೆ 2005 2010 2015 2001 ರಲ್ಲಿ ಕೇಳಿದ್ದರೆ ನನ್ನ ಉತ್ತರಗಳು ಭಿನ್ನವಾಗಿರುತ್ತವೆ ಕಾಮಕೋಟಿ 2015 ಅಥವಾ ಬಹುಶಃ 2020 ರ ಉತ್ತರವು ಆ ದಿನಗಳಲ್ಲಿ ಇಂದು ನಾನು ನೋಡುವಾಗ ನಾನು ಯಂತ್ರಾಂಶ ಎಂಜಿನಿಯರ್ ಆಗಿದ್ದೇನೆ ಎಂದು ಹೇಳಬಹುದು ಮತ್ತು ನಂತರ ಎಲ್ಲದರ ಬಗ್ಗೆ ಮರೆತುಬಿಡಿ ಮತ್ತು ನನಗೆ ಕೆಲಸ ಮಾಡುತ್ತಿರುವ ಕೆಲಸಗಳು ಹಾರ್ಡ್ವೇರ್ ಎಂಜಿನಿಯರಿಂಗ್ ಕೇವಲ ಯಂತ್ರಾಂಶದ ಆಧಾರದ ಮೇಲೆ ನಾನು ಹಾರ್ಡ್ವೇರ್ಗೆ ಮಾತ್ರ ನೋಡುವ ಕಂಪನಿಗೆ ಹೋಗಬಹುದು ಮತ್ತು ಯಶಸ್ವಿ ವೃತ್ತಿಜೀವನವನ್ನು ಹೊಂದಬಹುದು ಆದರೆ ಆ ವೃತ್ತಿಜೀವನವು 6 ರಿಂದ 7 ವರ್ಷಗಳಷ್ಟು ಕಡಿಮೆ ಅವಧಿಯನ್ನು ಹೊಂದಿತ್ತು ಇದೀಗ ಅದು ವಿಷಯಗಳನ್ನು ಪ್ರಾರಂಭಿಸುತ್ತದೆ ಇಂದಿನಿಂದ ನಾನು ಹಾರ್ಡ್ವೇರ್ ಎಂಜಿನಿಯರ್ ಆಗಿದ್ದೇನೆಂದು ಹೇಳಲಾಗದು ಎಲ್ಲವೂ ಇಂದು ಕ್ರಾಸ್ ಲೇಯರ್ ಆಗಿದೆ ಪ್ರೊಫೆಸರ್ ವಿ ಕಾಮಕೋಟಿ ಆದ್ದರಿಂದ ನೀವು ಸಾಂಪ್ರದಾಯಿಕ ಕಂಪ್ಯೂಟರ್ ವಿಜ್ಞಾನವನ್ನು ನೋಡಿದರೆ ಕಂಪ್ಯೂಟಿಂಗ್ನಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಸಾಧನವು ಡಿಜಿಟಲ್ ಸರ್ಕ್ಯೂಟ್ ಎಂದು ಕರೆಯಲ್ಪಡುತ್ತದೆ ಮತ್ತು ಇದರ ಮೇಲೆ ನಾನು ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ಮಾತನಾಡುತ್ತಿದ್ದೇನೆ ನಾನು ಡಿಜಿಟಲ್ ಸರ್ಕ್ಯೂಟ್ ಅನ್ನು ಹೊಂದಿದ್ದೇನೆ ನಂತರ ಒಂದು ಮೈಕ್ರೊ ಆರ್ಕಿಟೆಕ್ಚರ್ ಆಪರೇಟಿಂಗ್ ಸಿಸ್ಟಮ್ ನಂತರ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಅನ್ವಯಿಸುತ್ತದೆ ಹಾಗಾಗಿ ಕೆಲವು ಪ್ಯಾರಾಮೀಟರ್ ಅನ್ನು ಹೋಗಲಾಡಿಸಲು ಮತ್ತು ಟ್ವೀಕ್ ಮಾಡಲು ನನಗೆ ಇದು ಟ್ಯಾಗ್ ಆಗಿದೆ ಉದಾಹರಣೆಗೆ ಸರ್ಕ್ಯೂಟ್ ಮಟ್ಟದಲ್ಲಿ ತಾಪಮಾನ ನಿಯಂತ್ರಣ ನಾನು ಸಂಪೂರ್ಣ ಉಷ್ಣಾಂಶವನ್ನು ತಿಳಿಯಬೇಕಾದರೆ ನಾನು ಥರ್ಮಲ್ ಅವಾರ್ಡ್ ಕಂಪೈಲರ್ ಬರೆಯಬೇಕು ಉಷ್ಣ ತಿಳಿವಳಿಕೆ ಸೂಕ್ಷ್ಮ ವಾಸ್ತುಶಿಲ್ಪವನ್ನು ಹೊಂದಲು ನನಗೆ ಥರ್ಮಲ್ ಅವಾರ್ಡ್ ಆಪರೇಟಿಂಗ್ ಸಿಸ್ಟಮ್ ಇರಬೇಕು ನನಗೆ ಉಷ್ಣ ಅರಿವು ಡಿಜಿಟಲ್ ಸರ್ಕ್ಯೂಟ್ ಅಗತ್ಯವಿರುತ್ತದೆ ಹಾಗಾಗಿ ಕಂಪ್ಯೂಟಿಂಗ್ನಲ್ಲಿ ಎಲ್ಲಿಯಾದರೂ ಮಾಡಲು ಬಯಸುವಿರಾ ಆಗ ನೀವು ಸ್ಟಾಕ್ನ ಸಂಪೂರ್ಣ ಜ್ಞಾನವನ್ನು ಹೊಂದಬೇಕು ಮತ್ತು ನಂತರ ನೀವು ಮಾತ್ರ ಪಡೆಯುತ್ತೀರಿ ನೀವು ಪೂರ್ಣ ವ್ಯಕ್ತಿಯಾಗಬಹುದು ಮತ್ತು ನಿಮಗೆ ಆ ಜ್ಞಾನವಿಲ್ಲದಿದ್ದರೆ ಅದು ಕೆಲವೊಮ್ಮೆ ನಿಮಗೆ ಗೊತ್ತಾಗುತ್ತದೆ ಪ್ರೊಫೆಸರ್ ವಿ ಕಾಮಕೋಟಿ ಶಕೀ ಸಮಯದ ಹಂತದಲ್ಲಿ ನೀವು ಧೈರ್ಯವಂತರಾಗಬಹುದು ಹಾಗಾಗಿ ವಿದ್ಯಾರ್ಥಿ ನನ್ನ ಸಂಶೋಧನಾ ಕಾರ್ಯವನ್ನು ಮಾಡಲು ಸಮರ್ಥರಾಗಿದ್ದರೆ ಅವರು ಸರಿಯಾದ 5 ಲೇಯರ್ಗಳನ್ನು ಹೊಂದಿದ್ದಾರೆ ಡಿಜಿಟಲ್ ಸರ್ಕ್ಯೂಟ್ ಸೂಕ್ಷ್ಮ ವಾಸ್ತುಶಿಲ್ಪ ಆಪರೇಟಿಂಗ್ ಸಿಸ್ಟಮ್ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಷನ್ ಅಲ್ಲಿ ನೀವು ಕೆಲವು ಸುಧಾರಣೆಗಳನ್ನು ಹೊಂದಿದ್ದೀರಿ ಆದರೆ ಅದರಲ್ಲಿ ಒಂದು ಸಿನರ್ಜಿ ಇದೆ ಮತ್ತು ಅದು ಎಲ್ಲಾ 5 ಲೇಯರ್ಗಳಲ್ಲಿ ಪರಿಣಾಮಕಾರಿಯಾಗಬಲ್ಲದು ಮತ್ತು ಅದನ್ನು ಚರ್ಚಿಸಲು ಅಥವಾ ಅದನ್ನು ಹೊರತರಲು ಸಾಧ್ಯವಾಗುತ್ತದೆ ಎಂದು ಅವರು ತೋರಿಸಬೇಕು ಇದು ಸವಾಲು ಸರಿಯಾಗಿದೆ ಆದ್ದರಿಂದ ಇಂದು ಸವಾಲು ಮುಖ್ಯವಾಗಿ ಬರುತ್ತದೆ ನಾನು ಸಾಮಾನ್ಯ ಪ್ರಶ್ನೆಗಳನ್ನು ಸಮಗ್ರವಾದ ವಿಧದಲ್ಲಿ ನೀಡುತ್ತೇನೆ ಮತ್ತು ವಿಶಿಷ್ಟವಾಗಿ ವಿನ್ಯಾಸಕ್ಕೆ ಅಂತ್ಯಗೊಳ್ಳುತ್ತದೆ ಅವರು ಉತ್ತಮ ಉತ್ತರವನ್ನು ನೀಡುತ್ತಾರೆ ಆದರೆ ಇದು ಕಾರ್ಯಗತಗೊಳಿಸಲು 2 ಬಿಲಿಯನ್ ಡಾಲರ್ಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ಎಂಜಿನಿಯರಿಂಗ್ ಅಲ್ಲ ನಾನು ಯಂತ್ರಾಂಶವನ್ನು ತಯಾರಿಸಬೇಕಾಗಿದೆ ಅಥವಾ ಪರಿಣಾಮಕಾರಿಯಾಗಿ ಜಾರಿಗೆ ತರಬಹುದಾದ ವ್ಯವಸ್ಥೆಯನ್ನು ನಾನು ಮಾಡಬೇಕಾಗಿದೆ ಪರಿಣಾಮಕಾರಿತ್ವವು ಕೇವಲ ಕಾರ್ಯಕ್ಷಮತೆ ಅಲ್ಲ ಆದರೆ ಇದು ಮಾರುಕಟ್ಟೆಯಲ್ಲಿನ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಒಂದು ಉತ್ತಮ ವಾಸ್ತುಶಿಲ್ಪವನ್ನು ಹೊಂದಿರಬಹುದು ಆದರೆ ಇದು ವೆಚ್ಚವಾಗಲಿದ್ದು 1 ಬಿಲಿಯನ್ ಡಾಲರ್ಗೆ ಬಹುಶಃ 1 ಸಹ ಅದನ್ನು ಖರೀದಿಸುತ್ತದೆ ಪ್ರೊಫೆಸರ್ ವಿ ಕಾಮಕೋಟಿ ಹಾಗಾಗಿ ಅದು ಯಶಸ್ವಿಯಾಗುವುದಿಲ್ಲ ಆದ್ದರಿಂದ ವೆಚ್ಚದ ಕಾರ್ಯನಿರ್ವಹಣೆಯ ಒಂದು ಕಲ್ಪನೆಯನ್ನು ಹೊಂದಲು ಮತ್ತು ನಿಮ್ಮ ಕಲ್ಪನೆಯು ಸಂಪೂರ್ಣ ಸ್ಟಾಕ್ ಅನ್ನು ತಿಳಿದಿರುವುದು ಮತ್ತು ಅದು ತುಂಬಾ ಮುಖ್ಯವಾದ ಕಾರ್ಯಸಾಧ್ಯತೆಯನ್ನು ಹೊಂದಿರಬೇಕು ಅಂತಹ ಒಂದು ಸಂಶೋಧನೆಯಲ್ಲಿ ಮಾತ್ರ ಅದು ಯಶಸ್ವಿಯಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಕನಿಷ್ಠ ಕಂಪ್ಯೂಟರ್ ವಿಜ್ಞಾನದಲ್ಲಿ ಈ ಸ್ಪೆಕ್ಟ್ರಮ್ ವಿಳಾಸ ಪ್ರತಾಪ್ ಹರಿಡೋಸ್ ಈಗ ನಾನು ಆ ಅರ್ಥದಲ್ಲಿ ಸಂಶೋಧಕರಂತೆ ಯಶಸ್ವಿಯಾಗಿರುವುದನ್ನು ಹೇಳುವ ಸಂದರ್ಭದಲ್ಲಿ ಹೀಗೆ ಅರ್ಥ ನಾನು ಸಾಮಾನ್ಯವಾಗಿ ಯೋಚಿಸುವಾಗ ಯಾವಾಗಲೂ ನಿರೀಕ್ಷೆ ಇದೆ ಯಾರಾದರೂ ನಿಮಗೆ ತಿಳಿದಿರುವ ಈ ಭಾವನೆ ಯಾವಾಗಲೂ ಇರುತ್ತದೆ MS ಅಥವಾ PhD ಪದವಿ ಅವರು ಆ ಪ್ರದೇಶದಲ್ಲಿ ಈಗ ತಜ್ಞರಾಗಿದ್ದಾರೆ ಮತ್ತು ಬಹುಶಃ ಅವರು ಯಾವ ರೀತಿಯ ಸ್ಥಾನಗಳನ್ನು ಹೋಗುತ್ತಾರೆ ಎಂಬುದನ್ನು ನಿರ್ಬಂಧಿಸುತ್ತದೆ ಮತ್ತು ಯಾವುದೇ ಕ್ಷೇತ್ರದಲ್ಲಿ ಮುಂಚಿತವಾಗಿ ಪದವಿ ಪಡೆದಾಗ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕಾಳಜಿಯಿದೆ ಕಂಪ್ಯೂಟರ್ ವಿಜ್ಞಾನದಲ್ಲಿ MS ಮತ್ತು PhD ಡಿಗ್ರಿಗಳನ್ನು ಮುಗಿಸುವ ವಿದ್ಯಾರ್ಥಿಗಳು ಯಾವ ರೀತಿಯ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಾರೆ ಕಾಮಕೋಟಿ ಸರಿ ಆದ್ದರಿಂದ ನನಗೆ ತೆಗೆದುಕೊಳ್ಳಲು ಅವಕಾಶ ನಾನು ಸಂಪೂರ್ಣ ಸಿದ್ಧಾಂತದಲ್ಲಿ ಪಿಎಚ್ಡಿ ಮಾಡದಿದ್ದರೂ ನನಗೆ ಎರಡು ಅಥವಾ ಕಡಿಮೆ ಸಿದ್ಧಾಂತದ ಎರಡು postdocs ಕೆಲಸ ಕೆಲಸ ಸಿಕ್ಕಿತು ಆದರೆ ನಂತರ ನಾನು ಸಂಸ್ಕಾರಕ ಪರಿಶೀಲನೆಯ ಮೇಲೆ ಇರುವ ಉದ್ಯಮದಲ್ಲಿ ಸಂಪೂರ್ಣವಾಗಿ ಹಾರ್ಡ್ವೇರ್ ಆಗಿದ್ದು ನಾನು ಹಿಂತಿರುಗಿ ಇಲ್ಲಿ VLSI ಮಾಡಿದೆ ಮತ್ತು ಇಂದಿನ ದಿನವೂ ನಾನು ಹಣಕಾಸು ಬ್ಯಾಂಕ್ಗೆ ಸಮಾಲೋಚಿಸುತ್ತಿದ್ದೇನೆ ಮತ್ತು ಕೆಲವು ಐಟಿ ಚಟುವಟಿಕೆಯನ್ನು ಮಾಡಲು ನಾನು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಮೂಲಭೂತವಾಗಿ ಪಿಎಚ್ಡಿ ತೆಗೆದುಕೊಳ್ಳುತ್ತಿದ್ದರೆ ನಾವು ಸಿದ್ಧಾಂತದಿಂದ ಪ್ರಾರಂಭಿಸಿದ್ದೇವೆ ಆದರೆ ಯಂತ್ರಾಂಶವನ್ನು ಮಾಡಲು ನಾವು ಸಮರ್ಥರಾಗಿದ್ದೇವೆ ಪ್ರೊಫೆಸರ್ ವಿ ಕಾಮಕೋಟಿ ನನ್ನ ಸಮಯವನ್ನು ನಿಜವಾಗಿ ಸಿದ್ಧಾಂತದ ಅನ್ವೇಷಣೆಗೆ ನಿರ್ಬಂಧಿಸದಿದ್ದೇನೆ ಎಂದು ಮಾತನಾಡುವ ನನ್ನ ಆಯ್ಕೆಯು ಈ ಎಲ್ಲ ಅವಕಾಶಗಳನ್ನು ಗಮನದಲ್ಲಿಟ್ಟುಕೊಂಡಿದೆ ಪ್ರೊಫೆಸರ್ ವಿ ಕಾಮಕೋಟಿ ನಾನು ಯಶಸ್ವಿಯಾಗಿದ್ದೇ ಅಥವಾ ಇಲ್ಲವೋ ಎಂದು ಹೇಳಲು ನಾವು ಇನ್ನೂ ಕೆಲವು ವರ್ಷಗಳಾಗಿದ್ದರೂ ಆದರೆ ಇಂದು ನಾನು ಕೆಲವು ಹ್ಯಾಂಡಿಕ್ಯಾಪ್ಗಳನ್ನು ಅನುಭವಿಸುವುದಿಲ್ಲ ಏಕೆಂದರೆ ನಾನು ಅಲ್ಲಿ ಸಿದ್ಧಾಂತವನ್ನು ತೆಗೆದುಕೊಂಡಿದ್ದೇನೆ ಕಾಮಕೋಟಿಯವರು ಕಂಪ್ಯೂಟರ್ ವಿಜ್ಞಾನವು ತುಂಬಾ ವಿಶಾಲವಾಗಿದೆ ಎಂದು ನಾನು ಭಾವಿಸುತ್ತೇನೆ ವಾಸ್ತವವಾಗಿ ಅವರು ನಮ್ಮ ಸ್ವಂತ ಇನ್ಸ್ಟಿಟ್ಯೂಟ್ನಿಂದಲೂ ಉತ್ತಮ ಸಾಫ್ಟ್ವೇರ್ ಎಂಜಿನಿಯರ್ಗಳನ್ನು ನಾನು ನೋಡಿದ್ದೇನೆ ಅವರು ರಾಸಾಯನಿಕ ಪದವೀಧರರಾಗಿದ್ದಾರೆ ಪ್ರೊಫೆಸರ್ ವಿ ಕಾಮಕೋಟಿ ಅಮೆಜಾನ್ಗೆ ಹೋಗುವಾಗ ಬಹು ಸಾಫ್ಟ್ವೇರ್ನ ಉಪಾಧ್ಯಕ್ಷರಾಗಿದ್ದ ಸಾಫ್ಟ್ವೇರ್ ಕ್ಷೇತ್ರಗಳು ನಾನು ತಿಳಿದಿರುವ ದೊಡ್ಡ ದೃಶ್ಯಗಳಲ್ಲಿ ಮೂರು ಏಕೆ ಅಮೆಜಾನ್ ಅಥವಾ ಯಾಹೂ ಅಥವಾ ಈ ರೀತಿಯ ಸೈಟ್ಗಳು ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಒಂದು ಮಿಲಿಯನ್ ಹಿಟ್ ಅಥವಾ ಏನಾದರೂ ಇರುತ್ತದೆ ನೀವು ಸಾಫ್ಟ್ವೇರ್ ಆಗಿರಲಿ ಅಥವಾ ಮುಂದಿನ ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ಕಣ್ಣು ಹೊಡೆಯುವುದಕ್ಕಿಂತಲೂ ಮೂರು ಬಾರಿ ನಿಮ್ಮ ಸಾಫ್ಟ್ವೇರ್ ಸ್ಥಿರತೆಯು ಲಭ್ಯವಿರುವುದಿಲ್ಲ ಆದ್ದರಿಂದ ಈ ಪ್ರಕಾರದ ಯೋಜನೆಗಳನ್ನು ಜನರು ನಿರ್ವಹಿಸುತ್ತಾರೆ ಮತ್ತು ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಜನರಿಲ್ಲ ಕಂಪ್ಯೂಟರ್ ವಿಜ್ಞಾನದ ವಿಜ್ಞಾನಿ ದೊಡ್ಡ ಮಾರುಕಟ್ಟೆಯಲ್ಲಿ ಬದುಕಬಲ್ಲವರಾಗಿದ್ದರೆ ಅವರು ಡೇಟಾಬೇಸ್ಗಳನ್ನು ಮಾಡಿದರೆ ಇಲ್ಲವೇ ಅವರು ಮಾಡಿದ್ದನ್ನೆಲ್ಲಾ ಲೆಕ್ಕಿಸದೆಯೇ ಕಂಪ್ಯೂಟರ್ ಸೈನ್ಸ್ಗೆ ಯಾರನ್ನಾದರೂ ಸಮಂಜಸವಾದ ಪರಿಚಯ ಮಾಡಬಹುದೆಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಕನಿಷ್ಠ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಪಾಯಿಂಟ್ನಿಂದ ಜನರು ಯಾವ ರೀತಿಯ ಪ್ರದೇಶವನ್ನು ನಿಜವಾಗಿಯೂ ಚಿಂತಿಸಬೇಕಾಗಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಯಾವ ಪ್ರದೇಶ ಕಾಮಕೋಟಿ ಆದರೆ ಕೆಲವು ಪ್ರಮುಖ ಕೋರ್ಸುಗಳು ಡೇಟಾ ರಚನೆಗಳು ಕ್ರಮಾವಳಿಗಳು ಪ್ರೋಗ್ರಾಮಿಂಗ್ ಭಾಷೆಗಳು ಕಂಪ್ಯೂಟರ್ ವಾಸ್ತುಶಿಲ್ಪ ಆಪರೇಟಿಂಗ್ ಸಿಸ್ಟಮ್ಗಳು ಇವೆ ಈ ಕೋರ್ ಕೋರ್ಸುಗಳು ಮೂಲಭೂತವಾಗಿ ಕಂಪ್ಯೂಟರ್ ವಿಜ್ಞಾನದ ಭಾಷೆಯಾಗಿದೆ ಮೂಲಭೂತವಾಗಿ ಸ್ವಯಂಚಾಲಿತ ಸಿದ್ಧಾಂತ ಈ ಕೋರ್ಸುಗಳು ಪದವಿಪೂರ್ವ ಮಟ್ಟದಲ್ಲಿ ಅಥವಾ ಪೋಸ್ಟ್ ಪದವೀಧರ ಮಟ್ಟದಲ್ಲಿ ಜನರನ್ನು ಸಂಪೂರ್ಣವಾಗಿ ಪರಿಷ್ಕರಿಸಬೇಕು ನಾನು ಅರ್ಥೈಸುವೆಂದರೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಕೆಲವು ಸಾಮಾನ್ಯ ಪಠ್ಯಪುಸ್ತಕಗಳಿವೆ ಮತ್ತು ಬಹಳಷ್ಟು ಜನರು NPTEL ಉಪನ್ಯಾಸಗಳನ್ನು ಪ್ರವೇಶಿಸಬೇಕಾಗಿದೆ ಮತ್ತು ಉತ್ತಮವಾದ ಸಮಸ್ಯೆಗಳಿವೆ ನನಗೆ ಇತರ ಕ್ಷೇತ್ರಗಳ ಬಗ್ಗೆ ಗೊತ್ತಿಲ್ಲ ಆದರೆ ಕಂಪ್ಯೂಟರ್ ವಿಜ್ಞಾನದ ಬಗ್ಗೆ ಬಹಳ ಆಸಕ್ತಿದಾಯಕ ವಿಷಯವೆಂದರೆ ಈ ಎಲ್ಲಾ ಪುಸ್ತಕಗಳು ಕೊನೆಯಲ್ಲಿ ವ್ಯಾಯಾಮದ ಸಮಸ್ಯೆಗಳಿಗೆ ಕಾರಣವಾಗಿವೆ ಮತ್ತು ನೀವು ಶಿಕ್ಷಕ ಅಥವಾ ವಿದ್ಯಾರ್ಥಿಯಾಗಿದ್ದರೂ ಈ ವ್ಯಾಯಾಮ ಸಮಸ್ಯೆಗಳನ್ನು ಜನರು ಮಾಡಬೇಕಾಗುತ್ತದೆ ನೀವು ಬೋಧನೆ ಪ್ರಾರಂಭಿಸುವ ಮೊದಲು ಅಥವಾ ನೀವು ಸಂಶೋಧನೆ ಪ್ರಾರಂಭಿಸುವ ಮೊದಲು ಈ ಎಲ್ಲಾ ವ್ಯಾಯಾಮವನ್ನು ನೀವು ತಾಲೀಮು ಮಾಡಬೇಕು ಆ ಕೆಲಸಗಳನ್ನು ಮಾಡಿದರೆ ಆ ಫೌಂಡೇಶನ್ ಬಲವಾಗಿರುತ್ತದೆ ಮತ್ತು ನಂತರ ನೀವು ಏನು ಅನ್ವೇಷಿಸಬಹುದು ಹಾಗಾಗಿ ಡೇಟಾ ವಿಜ್ಞಾನವನ್ನು ನಾನು ತೆಗೆದುಕೊಂಡರೆ ಬೇರೆ ಏನಾದರೂ ಮಾಡಲು ಸಾಧ್ಯವಾಗದೆ ಇರಬಹುದು ಎನ್ನುವುದನ್ನು ಚಿಂತಿಸಬೇಡಿ ಪ್ರೊಫೆಸರ್ ವಿ ಕಾಮಕೋಟಿ ನೀವು ಈ ಅಡಿಪಾಯವನ್ನು ಯಾವುದಾದರೂ ಹೊಂದಿದ್ದರೆ ನೀವು ಕೆಲವು ವರ್ಷಗಳಲ್ಲಿ ಕಲಿಯಬಹುದು ಮತ್ತು ಅಭಿವೃದ್ಧಿ ಮಾಡಬಹುದು ಪ್ರತಾಪ್ ಹರಿಡೋಸ್ ಪೋಸ್ಟ್ ಡಿಗ್ರಿ ಪದವಿಯೊಂದಿಗೆ ಇಲಾಖೆಯನ್ನು ತೊರೆದ ಜನರನ್ನು ಕುರಿತು ನಾವು ಮಾತನಾಡಿದ ಜನರ ಬಗ್ಗೆ ಇದು ಬಹಳ ದೊಡ್ಡದು ಈಗ ನಾನು ಸ್ವಲ್ಪ ಹಿಂದಕ್ಕೆ ಹೋಗುತ್ತೇನೆ ಮತ್ತು ಮಾಸ್ಟರ್ಸ್ ಅಥವಾ ಪಿಎಚ್ಡಿ ಪದವಿ ವಿಭಾಗಕ್ಕೆ ಬರುವ ಜನರನ್ನು ನೋಡುತ್ತೇನೆ ಸಾಮಾನ್ಯವಾಗಿ ನೀವು ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನಲ್ಲಿ ಸಂಶೋಧನೆಗೆ ಸರಿಹೊಂದಿಸಲು ಯಾವುದೇ ನಿರ್ದಿಷ್ಟ ರೀತಿಯ ತೊಂದರೆ ಎದುರಿಸುತ್ತಿರುವಿರಿ ಎಂದು ನೋಡುತ್ತೀರಿ ಹಾಗಿದ್ದಲ್ಲಿ ಈಗ ನಿಮ್ಮ ಸಲಹೆ ಏನು ಅಥವಾ ಅವರು ಹೇಗೆ ನಿರ್ವಹಿಸಬೇಕೆಂದು ಯೋಚಿಸುತ್ತಾರೆ ಕಾಮಕೋಟಿ ಹೌದು ಕಂಪ್ಯೂಟರ್ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಿಸುವ ಎಲ್ಲಾ ಜನರಿಗೆ ನನ್ನ ಸಲಹೆಯನ್ನು ನಾನು ಅದೇ ಸಂಶೋಧನಾ ವಿಧಾನ ಕೋರ್ಸ್ಗೆ ಸ್ವಲ್ಪ ಸಮಯದ ಮೊದಲು ಸಂಯೋಜಿಸುತ್ತಿದ್ದೇನೆ ಮತ್ತು ಇಲಾಖೆಯ ಮಾಡ್ಯೂಲ್ಗಳ ಸಮಯದಲ್ಲಿ ನಾನು ಒತ್ತಾಯಿಸುತ್ತೇನೆ ಮತ್ತು ನಾನು ಈಗ ಹೇಳುತ್ತೇನೆ ನಿಮಗೆ ತಿಳಿದಿಲ್ಲದಿದ್ದರೆ ಒಂದು ಸಿದ್ಧಾಂತವಿದೆ ನೀವು ಸಂವಹನ ಮಾಡುವ ಭಾಷೆಯು ನೀವು ಯೋಚಿಸಬಹುದು ಹಾಗಾಗಿ ನಾನು ಕೆಲವು ಭಾಷೆಯಲ್ಲಿ ಯೋಚಿಸುತ್ತಿದ್ದೇನೆಂದು ಯೋಚಿಸಿದರೂ ಸಹ ಹಾಗಾಗಿ ನಾನು ಕಂಪ್ಯೂಟರ್ ವಿಜ್ಞಾನದ ಪರಿಕಲ್ಪನೆಗಳ ಬಗ್ಗೆ ಯೋಚಿಸಲು ಬಯಸಿದರೆ ಗಣಕ ವಿಜ್ಞಾನದ ಭಾಷೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ನಂತರ ನೀವು ಕಂಪ್ಯೂಟಿಂಗ್ ಬಗ್ಗೆ ಏನಾದರೂ ಯೋಚಿಸಬಹುದು ಈಗ ನೀವು ಮೂಲತಃ ಕಂಪ್ಯೂಟಿಂಗ್ ಭಾಷೆ ಏನು ಕೇವಲ ಔಪಚಾರಿಕತೆ ಸರಿ ನಾನು ಪದವೀಧರರಾಗಿರುವ ವಿದ್ಯಾರ್ಥಿಗಳೊಂದಿಗೆ ನಾನು ನೋಡುತ್ತಿರುವ ಸಮಸ್ಯೆಯೆಂದರೆ ನಾನು ಎಲ್ಕೆಜಿ ನಿಂದ ಪ್ಲಸ್ ಎರಡುಗೆ ಏನನ್ನಾದರೂ ವಿವರಿಸಲು ಕೇಳಿದರೆ ಅವರು ಎಲ್ಕೆಜಿ ಪ್ರವೇಶದೊಂದಿಗೆ ಪ್ರಾರಂಭಿಸುತ್ತಾರೆ ನಂತರ ಪ್ಲಸ್ ಎರಡು ಅಂತಿಮ ಪರೀಕ್ಷೆ ನಂತರ ಎಂಟನೇ ಪ್ರಮಾಣಿತ ಅರ್ಧ ವಾರ್ಷಿಕ ಮತ್ತು ಮೂರನೆಯ ಪ್ರಮಾಣದಲ್ಲಿ ತ್ರೈಮಾಸಿಕ ವಿಚಾರಗಳ ಸಂಘಟನೆಯು ಒಂದು ಅಲ್ಲ ಇದು ಬಹಳ ಅಂಕುಡೊಂಕು ಆ ಪ್ರದೇಶವನ್ನು ಸಂಘಟಿಸಲು ಏನು ಅರ್ಥ ನಾನು ಸಂಶೋಧನಾ ಕಾಗದವನ್ನು ಬರೆಯಲು ಅಥವಾ ಇಂದಿನಿಂದ ಏನನ್ನಾದರೂ ಪ್ರಸ್ತುತಪಡಿಸಲು ಆಲೋಚನೆಯು ಸಂಘಟಿತವಾಗಿರಬೇಕು ಮತ್ತು ನೀವು ಮಾಡಬಹುದಾದ ರೀತಿಯಲ್ಲಿ ಮೂಲತಃ ಕಂಪ್ಯೂಟರ್ ವಿಜ್ಞಾನದ ಭಾಷೆಯನ್ನು ಕಲಿಯುವುದು ಮತ್ತು ಒಂದು ಕೋರ್ಸ್ ಅನ್ನು ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಎಂದು ಕರೆಯುತ್ತಾರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ NPTEL ನಲ್ಲಿ ಎರಡು ಅರ್ಪಣೆಗಳಿವೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಕಮಲಾ ಕೀರ್ತಿವಾಸನ್ ಮತ್ತು ಅವಳು ಅದನ್ನು ಸಾಲು ಸಾಲು ಬರೆಯುವ ಮೂಲಕ ಮತ್ತು ಎರಡು ಸಾಲುಗಳನ್ನು ಪುನರಾವರ್ತಿಸುತ್ತಾರೆ ಮತ್ತು ಅವಳು ಆ ರೀತಿಯ ಕೋರ್ಸ್ನ ಪುಸ್ತಕವನ್ನು ಹೊಂದಿದ್ದು ನೀವು ಅದನ್ನು ಬಳಸಿಕೊಳ್ಳುವುದು ಒಳ್ಳೆಯದು ಅತ್ಯುತ್ತಮವಾದ ಮ್ಯಾಥಮ್ಯಾಟಿಕ್ಸ್ ಸಮಸ್ಯೆಗಳನ್ನು ನೀವು ಅನುಭವಿಸುವ ಪುಸ್ತಕ ಮತ್ತು ಗಣಿತಶಾಸ್ತ್ರದಲ್ಲಿ ಹಲವು ಪುಸ್ತಕಗಳಿವೆ ಒಂದು ಪುಸ್ತಕ ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಳ್ಳಿ ಮತ್ತು ಈ ರೀತಿಯ NPTEL ಉಪನ್ಯಾಸವನ್ನು ಕೇಳಿ ಮತ್ತು ನಿಮ್ಮನ್ನು ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ನೊಂದಿಗೆ ತೀಕ್ಷ್ಣವಾಗಿ ಪಡೆದುಕೊಳ್ಳಿ ಡೊನಾಲ್ಡ್ ಕ್ನುಥ್ ಕಂಪ್ಯೂಟರಿನ ತಂದೆ ಮತ್ತು ಅವರು ಕಾಂಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಎಂದು ಬರೆದಿದ್ದಾರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಮತ್ತು ಕಾಂಕ್ರೀಟ್ ಗಣಿತದ ಈ ಪ್ರಕಾರದ ಜನರು ಅದನ್ನು ನೋಡಿದರೆ ಕನಿಷ್ಠ 20 ಪ್ರತಿಶತದಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಕೆಲವೊಂದು ಸ್ಟ್ಯಾಂಡರ್ಡ್ ಪುಸ್ತಕದಲ್ಲಿ ಆಲೋಚನೆಗಳ ಸಂಘಟನೆಯನ್ನು ನೀಡುತ್ತದೆ ಹಾಗಾಗಿ ನಾನು ಪುರಾವೆ ಬರೆಯಲು ಬಯಸುತ್ತೇನೆ ನಾನು ಹೇಗೆ ಹೋಗಬೇಕು ನಾನು ಯಾವ ರೀತಿಯ ಪುರಾವೆ ತಂತ್ರವನ್ನು ಬಳಸಬೇಕು ಹಂತ ಬುದ್ಧಿವಂತನೆಂದು ನಾನು ನಿಮಗೆ ಹೇಗೆ ತಿಳಿಯುವುದು ಇವೆಲ್ಲವೂ ಬರುತ್ತವೆ ಆ ಚಿಂತನೆಯ ಸ್ಪಷ್ಟತೆಯನ್ನು ನೀವು ಹೊಂದಿರುವ ಕ್ಷಣದಲ್ಲಿ ಅದು ಎಂದಿಗಿಂತಲೂ ಸುಲಭವಾಗಿ ಕಾಣುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ಜನರು ಎದುರಿಸುತ್ತಿರುವ ಒಂದು ಸಮಸ್ಯೆಯಾಗಿದೆ ಮತ್ತು ನಾವು ಎಲ್ಲಾ ನಮ್ಮ ಪಿಎಚ್ಡಿ ಪ್ರೋಗ್ರಾಂ ಮಾಡಿದಾಗ ನಮ್ಮ ಮಾರ್ಗದರ್ಶಿಯನ್ನು ಕೇಳಲು ನಾವು ಬಳಸುತ್ತೇವೆ ಆದ್ದರಿಂದ ನನ್ನ ಮಾರ್ಗದರ್ಶಿ ಪ್ರೊಫೆಸರ್ ಪಾಂಡುರಂಗನ್ ಅವರು ಈ ಎಲ್ಲ ವಿಷಯಗಳನ್ನೂ ಪ್ರಮಾಣಿತ ಪುಸ್ತಕದಲ್ಲಿ ಮಾಡಿದ್ದಾರೆ ಅಥವಾ ನಾವು ಇಷ್ಟಪಡುವ ಎಲ್ಲ 300 400 ಸಮಸ್ಯೆಗಳನ್ನು ಮಾಡಿದ್ದೇವೆ ಮತ್ತು ನಾವೆಲ್ಲರೂ ರಚಿಸುತ್ತೇವೆ ಈಗ ಆ ರೀತಿಯ ಆದೇಶವು ನಮ್ಮ ಆಧುನಿಕ ವಿದ್ಯಾರ್ಥಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿಲ್ಲ ಹಾಗಾಗಿ ನಾವು ಪೋಷಕರ ಪಾತ್ರವನ್ನು ಅಥವಾ ಸರ್ವಾಧಿಕಾರಿ ಪಾತ್ರವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲವಾದರೂ ಅದನ್ನು ಮಾಡಿ ಈ ಎರಡು ಪುಸ್ತಕಗಳನ್ನು ನೋಡುತ್ತೇವೆ ಮತ್ತು ಇದನ್ನು ಅಧ್ಯಯನ ಮಾಡಲು ನಾವು ಈಗ ಅವರನ್ನು ವಿನಂತಿಸುತ್ತೇವೆ ಕಂಪ್ಯೂಟರ್ ವಿಜ್ಞಾನದ ಈ ಭಾಷೆ ಬರಬೇಕು ಪ್ರೊಫೆಸರ್ ವಿ ಕಾಮಕೋಟಿ ಅದು ಬಂದಲ್ಲಿ ಯಾವುದೇ ವಿಷಯವು ಸುಲಭವಾಗುತ್ತದೆ ಏಕೆಂದರೆ ನೀವು ಯೋಚಿಸುವುದು ಹೇಗೆಂದು ತಿಳಿದಿರುತ್ತೀರಿ ನಂತರ ನೀವು ಯಾವುದೂ ರಾಕೆಟ್ ವಿಜ್ಞಾನ ಬಗ್ಗೆ ಏನಾದರೂ ಯೋಚಿಸುವುದಿಲ್ಲ ಇದು ಒಂದು ಮೂಲಭೂತ ಸಮಸ್ಯೆಯಾಗಿದೆ ಈ ಸಂಭಾಷಣೆಯಲ್ಲಿ ಸಂವಹನ ಕೌಶಲ್ಯ ನಾವು ಕೆಲವು ನೂರಾರು ವ್ಯಾಕರಣ ತಪ್ಪುಗಳನ್ನು ಹೇಳುತ್ತಿದ್ದೆವು ಮುಖ್ಯವಾಗಿ ನಾವು ಆಶಾದಾಯಕವಾಗಿ ಸರಿ ಹೇಳಲು ಸಾಧ್ಯವಾಯಿತು ಎಂದು ಆದ್ದರಿಂದ ಈ ರೀತಿಯ ನಿಜವಾದ ಶೇಕ್ಸ್ಪಿಯರ್ ಇಂಗ್ಲಿಷ್ ನಮಗೆ ಅಗತ್ಯವಿಲ್ಲ ನಾವು ಅವುಗಳನ್ನು ಸ್ಪಷ್ಟವಾಗಿ ಬರೆಯಬೇಕು ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಬರೆಯಿರಿ ಮತ್ತು ಕಂಪ್ಯೂಟರ್ ವಿಜ್ಞಾನದ ಭಾಷೆಯಲ್ಲಿ ಸ್ಪಷ್ಟವಾಗಿ ಪರಿಕಲ್ಪನೆಯನ್ನು ವಿವರಿಸಬೇಕು ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ ಮತ್ತು ಕಾಂಕ್ರೀಟ್ ಗಣಿತಶಾಸ್ತ್ರದಲ್ಲಿ ಈ ರೀತಿಯ ತರಬೇತಿಯು ಬಹಳ ಸಹಾಯಕವಾಗುತ್ತದೆ NPTEL ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್ಗೆ ಉತ್ತಮ ಹೆಜ್ಜೆ ಇಟ್ಟಿದೆ ಕಾಮಕೋಟಿ ಮತ್ತು ನಾವು ಡೊನಾಲ್ಡ್ ಕ್ನುಥ್ ರಿಂದ ಕಾಂಕ್ರೀಟ್ ಗಣಿತಶಾಸ್ತ್ರ ಇದನ್ನು ಅನುಸರಿಸಬೇಕು ಕಂಪ್ಯೂಟರ್ ಸೈನ್ಸ್ಗೆ ಬರಲು ಬಯಸುವ ಯಾರಿಗಾದರೂ ನನ್ನ ಸಾಮಾನ್ಯ ಪ್ರಿಸ್ಕ್ರಿಪ್ಷನ್ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಶ್ರೇಷ್ಠ ದೊಡ್ಡದು ಅದು ತುಂಬಾ ಚೆನ್ನಾಗಿರುತ್ತದೆ ಇತರ ಎಂಜಿನಿಯರಿಂಗ್ ಇಲಾಖೆಗಳಲ್ಲಿ ವಿಶೇಷವಾಗಿ ಬಹಳಷ್ಟು ಪ್ರಾಯೋಗಿಕ ಕೆಲಸಗಳಿವೆ ಗುಂಪಿನಲ್ಲಿನ ವಾತಾವರಣವಿದೆ ಮತ್ತು ಸಂಶೋಧಕ ವಿದ್ಯಾರ್ಥಿ ಮತ್ತು ಅದರಿಂದಾಗಿ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂದು ತಿಳಿದಿರುವ ಜನರು ನಿಮ್ಮ ಬಗ್ಗೆ ಮಾತನಾಡುತ್ತಾರೆಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಅವನು ಅಥವಾ ಅವಳ ಮಾರ್ಗದರ್ಶಿಯೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಇತರ ಗುಂಪಿನ ಸದಸ್ಯರು ಇರುವ ಸಭೆಗಳು ಬಹಳ ಮುಖ್ಯ ಅಂಶವಾಗಿದೆ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ನಲ್ಲಿ ಇದೇ ರೀತಿಯಲ್ಲಿ ನೀವು ಪ್ರಾಪಂಚಿಕ ಪ್ರಶ್ನೆಯಾಗಿರಬಹುದು ಆದರೆ ವಿದ್ಯಾರ್ಥಿಯು ತಮ್ಮ ಮಾರ್ಗದರ್ಶಕರನ್ನು ಭೇಟಿ ಮಾಡಬೇಕೆಂದು ನೀವು ಎಷ್ಟು ಬಾರಿ ಯೋಚಿಸುತ್ತೀರಿ ಮತ್ತು ಯಾವ ರೀತಿಯ ಸಂವಾದವು ಇರಬೇಕು ಎಂದು ನಿಮಗೆ ತಿಳಿದಿದೆಯೇ ಕಾಮಕೋಟಿ ಮಾರ್ಗದರ್ಶಿಗಳನ್ನು ಭೇಟಿಮಾಡುವುದಕ್ಕಿಂತ ಹೆಚ್ಚಾಗಿ ಪೀರ್ ಗುಂಪನ್ನು ಭೇಟಿ ಮಾಡುವುದು ತುಂಬಾ ಮುಖ್ಯವಾಗಿದೆ ಕಾಮಕೋಟಿ ನಂತರ ಎಲ್ಲರಿಗೂ ಒಂದು ವರ್ಷವಿರುವುದು ಬಹಳ ಮುಖ್ಯವಾದುದು ಗಮನಿಸುವುದರಲ್ಲಿ ಬಹಳ ಉತ್ಸುಕನಾಗಬೇಕು ಉದಾಹರಣೆಗೆ ನಾವು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ನಲ್ಲಿ ಒಂದು ಕೋರ್ಸ್ ಮಾಡಿದ್ದೇವೆ ನಮ್ಮ ಸಂಸ್ಥೆಯ ಒಂದು ಪ್ರಾಫ್ ಮುಥುಕೃಷ್ಣ ಈಗ ಅವರು ನಿವೃತ್ತರಾದರು ಆದರೆ ಮೊದಲ ರಸಪ್ರಶ್ನೆ ನಾನು ಹೋಗಿ ಸರ್ ಕೇಳಿದಾಗ ಏನು ಹೇಳುತ್ತಿದ್ದೆ ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಸಮಂಜಸವಾದ ಅಂಕಗಳನ್ನು ಪಡೆದುಕೊಂಡಿದ್ದರೂ ನಿಮ್ಮ ವಿಷಯವನ್ನು ಹೇಗೆ ನಿರ್ವಹಿಸುವುದು ಎಂದು ನನಗೆ ತಿಳಿದಿಲ್ಲ ಆದರೆ ನಾನು ಈ ವಿಷಯದ ಬಗ್ಗೆ ತುಂಬಾ ಸಂತೋಷವಾಗಿಲ್ಲ ಹೇಗಾದರೂ ಅಡಯಾರ್ ಸಂಕೇತಕ್ಕೆ ಹೋಗಿ ವಿತರಕರ ಬಗ್ಗೆ ದಟ್ಟಣೆಯು ಹೇಗೆ ದಪ್ಪವಾಗಿದೆಯೆಂದು ನೋಡಿ ಅಡಯಾರ್ ಸಿಗ್ನಲ್ಗೆ ಹೋಗಿ ಮತ್ತು ಟ್ರಾಫಿಕ್ ಎಲ್ಲಿ ಚಲಿಸುತ್ತಿದೆಯೆಂದು ನೋಡಿ ಮತ್ತು ಅದನ್ನು 2 3 ದಿನಗಳ ಕಾಲ ಸರಿಯಾಗಿ ನೋಡಿ ವಿತರಕ ಕಂಪ್ಯೂಟಿಂಗ್ನ ಬಗ್ಗೆ ನೀವು ಹೆಚ್ಚು ತಿಳಿದುಕೊಳ್ಳುವಿರಿ ವಾಸ್ತವವಾಗಿ ಅದು ಸರಿಯಾಗಿದೆ ಆದ್ದರಿಂದ ಸಮನ್ವಯವು ಹೇಗೆ ಸಂಭವಿಸುತ್ತದೆ ಹೇಗೆ ಸಮನ್ವಯವು ನಡೆಯುತ್ತದೆ ಹೇಗೆ ಸಿಗ್ನಲ್ಗಳು ಕಾರ್ಯನಿರ್ವಹಿಸುತ್ತವೆ ಸಿಗ್ನಲ್ ಹೇಗೆ ಕಾರ್ಯನಿರ್ವಹಿಸದಿದ್ದರೆ ಏನಾಗುತ್ತದೆ ವಿಳಂಬವಾಗಿದ್ದರೆ ಏನಾಗುತ್ತದೆ ಸಿಗ್ನಲ್ಗಳು ಏನಾಗುತ್ತದೆ ಹಲವು ವಿಷಯಗಳು ಅನೇಕ ಸಹಕಾರ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತವೆ ನೈಜ ವಿತರಕರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಆದ್ದರಿಂದ ವೀಕ್ಷಣೆ ಕೂಡ ಬಹಳ ಮುಖ್ಯವಾಗಿದೆ ಹಾಗಾಗಿ ಈಗಲೂ ನಾನು ನಂಬುತ್ತೇನೆ ಹಾಗಾಗಿ ಬಿ ಟೆಕ್ ಎಮ್ಎಸ್ ಪಿಹೆಚ್ಡಿಯಿಂದ ಸುಮಾರು 40 ವಿದ್ಯಾರ್ಥಿಗಳ ತಂಡವನ್ನು ನಾನು ಹೊಂದಿದ್ದೇವೆ ಮತ್ತು ನಂತರ ನಾವು 5 ಫ್ಯಾಕಲ್ಟಿಗಳನ್ನು ಹೊಂದಿದ್ದೇವೆ ನಮ್ಮ ಲ್ಯಾಬ್ನಲ್ಲಿ 4 ಫ್ಯಾಕಲ್ಟಿಗಳು ಪ್ರತಿಯೊಬ್ಬರಿಗೂ ಏನನ್ನಾದರೂ ಹೊಂದಿದ್ದೇವೆ ನಾವು ಪ್ರಯೋಗಾಲಯದಲ್ಲಿ ಸುಮಾರು 100 ರಿಂದ 120 ಜನರನ್ನು ಹೊಂದಿದ್ದೇವೆ ಮತ್ತು ಇದು ಬಹಳ ಒಳ್ಳೆಯದು ಬಹುತೇಕ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಕಾಗದವನ್ನು ಪರಸ್ಪರ ಪರಿಶೀಲಿಸುತ್ತಾರೆ ಮತ್ತು ನಮ್ಮ ಜೀವನವನ್ನು ತುಂಬಾ ಸರಳವಾಗಿಸುತ್ತಾರೆ ಮತ್ತು ನಾವು ಇದೀಗ ನಾನು ಮಾಪನ ಮಾಡಬೇಕು ಏಕೆಂದರೆ ನಾವು ಬಿಟೆಕ್ ಮಾಡಿದಾಗ ನಾವು ಹೇಳಲು ಸಾಧ್ಯವಿಲ್ಲ 20 ರಿಂದ 25 ರವರೆಗಿನ ವರ್ಗದಲ್ಲಿ ನಾವು 3 ಬಾರಿ ಇದ್ದಾಗ ಅಥವಾ ಎಮ್ಟೆಕ್ ಪ್ರೋಗ್ರಾಂಗಳು ಬೆಳೆದವು ನಮ್ಮ ಸಂಶೋಧನಾ ಪ್ರದೇಶಗಳು ಬೆಳೆದವು ಮತ್ತು ಹಲವಾರು ಯೋಜನೆಗಳು ಕೂಡಾ ಇವೆ ಒಂದು ಶಿಕ್ಷಕನಾಗಿ ನಾವು ವಿದ್ಯಾರ್ಥಿಯ ಮೇಲೆ ಖರ್ಚು ಮಾಡಬಹುದಾದ ಸಮಯವನ್ನು ಕಡಿಮೆಗೊಳಿಸಬಹುದು ಆದರೆ ಅದಕ್ಕಾಗಿ ನಾವು ಹೇಗೆ ಸರಿದೂಗಿಸಬಲ್ಲೆವು ಒಂದು ದೊಡ್ಡ ತಂಡವನ್ನು ಹೊಂದಬೇಕು ಮತ್ತು ತಂಡದ ಸದಸ್ಯರು ಸಂವಹನ ನಡೆಸುತ್ತೇವೆ ಮತ್ತು ಏನಾದರೂ ನಿಮಗೆ ಬಂದಾಗ ಅದು ಅಲ್ಲಿ ಸಾಕಷ್ಟು ಪರಿಷ್ಕರಣೆಯ ನಂತರ ಮತ್ತು ನಾನು ನೋಡಿದ್ದೇನೆ ಟೆಕ್ ವ್ಯಕ್ತಿ ಮೈಕ್ರೋಮ್ಯಾಕ್ ಅನ್ನು ನಿರ್ವಹಿಸಬೇಕಾದರೆ ಅವರು ಕೆಲಸ ಮಾಡಲು ಸಿದ್ಧರಾಗಿದ್ದರೆ ಪಿಹೆಚ್ಡಿ ವಿದ್ಯಾರ್ಥಿಯು ವಾಸ್ತವವಾಗಿ ಸೂಕ್ಷ್ಮವಾಗಿ ಅವರನ್ನು ದೊಡ್ಡ ಮಟ್ಟದಲ್ಲಿ ನಿರ್ವಹಿಸುತ್ತಾನೆ ಮತ್ತು ನಾನು ಅವರನ್ನು ಮ್ಯಾಕ್ರೋ ನಿರ್ವಹಿಸಬೇಕಾಗಿಲ್ಲ ಆದ್ದರಿಂದ ಪೀರ್ ಗುಂಪು ಬಹಳ ಮುಖ್ಯವಾಗಿದೆ ಗಡಿರೇಖೆಗಳಿಗೆ ಹೋಗುವ ಮತ್ತು ಮೂಲಭೂತವಾಗಿ ಮಾತನಾಡುವ ಮುಂದಿನ ತಂಡಕ್ಕೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಏನು ನಡೆಯುತ್ತಿದೆಯೆಂದು ಅರ್ಥಮಾಡಿಕೊಳ್ಳುವುದು ಅನ್ವಯಗಳ ಬಗ್ಗೆ ಇಂದು ನಾವು ಅಸ್ತಿತ್ವದಲ್ಲಿದ್ದೇವೆ ಏಕೆಂದರೆ ನೀವು ಒಂದು ಬಳಕೆದಾರ ಕಂಪ್ಯೂಟರ್ ವಿಜ್ಞಾನವನ್ನು ಹೊಂದಿಲ್ಲದಿರುವಾಗ ನೀವು ನನ್ನ ಸಮಸ್ಯೆಗಳನ್ನು ಪರಿಹರಿಸುತ್ತಿರುವಿರಿ ನೀವು ಸಮಸ್ಯೆಗಳನ್ನು ನಮಗೆ ನೀಡಿದ್ದೇವೆ ಅದು ಬಳಕೆದಾರ ಬೆಳೆದ ಕ್ಷೇತ್ರವಾಗಿದೆ ಆದ್ದರಿಂದ ಜನರು ಆ ಪ್ರಕಾರದ ವಿಷಯಗಳನ್ನು ನೋಡುವುದನ್ನು ಪ್ರಾರಂಭಿಸಬೇಕು ಮತ್ತು ಇದು ತುಂಬಾ ಒಳ್ಳೆಯದು ಮತ್ತು ನಿರ್ದಿಷ್ಟವಾಗಿ ನಮ್ಮ ಅಂತರಜಾಲತಾಣದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ 4 ಅಥವಾ 5 ಇಂಟರ್ಡಿಸ್ಪಿಲಿನರಿ ವಿದ್ಯಾರ್ಥಿಗಳು ನಮ್ಮ ಪ್ರಯೋಗಾಲಯದಲ್ಲಿ ಇಂದು ಅಸ್ತಿತ್ವದಲ್ಲಿದ್ದಾರೆ ಮತ್ತು ನೀವು ಇನ್ನೂ ಹೆಚ್ಚಿನ ತೊಂದರೆಗಳನ್ನು ರಚಿಸುತ್ತಿರುವಿರಿ ಹಾಗಾಗಿ ನಿಮ್ಮ ಗೆಳೆಯರೊಂದಿಗೆ ಮಾತನಾಡುವುದು ನಿಮ್ಮ ಮಾರ್ಗದರ್ಶಿಗೆ ಮಾತನಾಡುವುದಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂದು ನಾನು ಇಲ್ಲಿ ಉಲ್ಲೇಖಿಸಿರುವುದು ಆದರೆ ಒಮ್ಮೆಯಾದರೂ ಕೋಟೆ ರಾತ್ರಿಯಲ್ಲಿ ಮಾರ್ಗದರ್ಶಿ ಸಭೆಯಲ್ಲಿ ಮತ್ತು ಕೆಲವು ದೈನಂದಿನ ವರದಿಗಳು ಅಥವಾ ಸಾಪ್ತಾಹಿಕ ವರದಿಗಳನ್ನು ಕಳುಹಿಸುತ್ತಿದ್ದೇನೆಂದರೆ ನಾನು ಏನು ಮಾಡದಿದ್ದರೂ ನಾನು ಏನು ಮಾಡಿದ್ದರೂ ಕೂಡ ನಾನು ಏನು ಮಾಡಿದ್ದೇನೆ ಎಂದು ಕಾಮಕೋಟಿ ಹಾಗಾದರೆ ಅದು ಅಲ್ಲಿಯೇ ಇರುತ್ತದೆ ಪ್ರತಾಪ್ ಹರಿಡೋಸ್ ಹಾಗಾಗಿ ಈ ಚರ್ಚೆಯಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆಂದರೆ ಸಂಶೋಧನೆ ಮಾಡಲು ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಯಾರಿಗಾದರೂ ನಿಮ್ಮ ಸಲಹೆ ಹೇಳಿಕೆಗಳು ಕಂಪ್ಯೂಟರ್ ವಿಜ್ಞಾನದಲ್ಲಿ ಸಂಶೋಧನಾ ಪದವಿಗೆ ಬರುವುದು ಹೇಗೆ ನಿಮಗೆ ಗೊತ್ತಿರುವ ಸಂಶೋಧನಾ ಪದವಿ ತೆಗೆದುಕೊಳ್ಳುವುದು ಹೇಗೆ ಕಾಮಕೋಟಿ ನನ್ನ ಸಲಹೆ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕೆಂದು ನಿರ್ದಿಷ್ಟವಾದ ಸಲಹೆ ಎಂಬುದು ಸಾಮಾನ್ಯವಾದದ್ದು ಪ್ರತಾಪ್ ಹರಿಡೋಸ್ ಹೌದು ಕಾಮಕೋಟಿ ಪ್ರಾಧ್ಯಾಪಕರಾಗಿ ನನ್ನ ಕೆಲಸದ ವೇಳಾಪಟ್ಟಿ ಒಂದು ದಿನಕ್ಕೆ 16 ಗಂಟೆಗಳಷ್ಟಿದೆ ಹಾಗಾಗಿ ವಿದ್ಯಾರ್ಥಿ ಅವನಿಗೆ ಆ ಸಮಯದಲ್ಲಿ ಎರಡು ಬಾರಿ ಕೆಲಸ ಮಾಡಬೇಕೆಂದು ನಾನು ನಿರೀಕ್ಷಿಸುತ್ತೇನೆ ಆದ್ದರಿಂದ ಸೂರ್ಯದೇವರಿಗೆ ಹೋಗಿ ಮತ್ತು 6 ಗಂಟೆಗಳವರೆಗೆ ವಿಸ್ತರಿಸಿ ಮತ್ತು 8 ಗಂಟೆಗಳವರೆಗೆ ಮಾಡಿ ಮತ್ತು ದಿನಕ್ಕೆ 32 ಗಂಟೆಗಳವರೆಗೆ ಮಾಡಿ ಈಗ ಸಾಧ್ಯವಾದಷ್ಟು ಕಷ್ಟಪಟ್ಟು ಕೆಲಸ ಮಾಡುವುದು ಇಂದು ಬಹಳ ಮುಖ್ಯವಾಗಿದೆ ಏಕೆಂದರೆ ಸ್ಪರ್ಧೆಯು ಅತಿ ಹೆಚ್ಚು ನೀವು ಸಮಸ್ಯೆಗಳಿಗೆ ಕೆಲಸ ಮಾಡುತ್ತಿದ್ದರೆ ನೀವು ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕನಿಷ್ಠ 10 ಗುಂಪುಗಳಿವೆ ಮತ್ತು ಇದು ತೀಕ್ಷ್ಣವಾದವರ ಬದುಕುಳಿಯುವಿಕೆ ಮತ್ತು ಅವುಗಳು ಅಗ್ರ ಟೈರ್ ಸಮ್ಮೇಳನಕ್ಕೆ ಕಳುಹಿಸಿಕೊಂಡಿವೆ ಮತ್ತು ನೀವು ಎಲ್ಲ ವಿಶ್ವವಿದ್ಯಾನಿಲಯಗಳನ್ನು ನೋಡಿದರೆ ತೀಕ್ಷ್ಣವಾದ ಒಂದು ತಂಡ ಹೋಗುತ್ತದೆ ಮತ್ತು ನೀವು ಒಂದು ಪ್ರದೇಶದಲ್ಲಿ ಪ್ರಕಟಿಸಿದರೆ ಕನಿಷ್ಠ ಮೂರು ಜನರು ಇರುತ್ತಾರೆ ಮತ್ತು ನಿಮ್ಮ ಒಂದು ವರ್ಷದ ಸಮಸ್ಯೆ ಕಳೆದು ಹೋದ ಹಾಗೆ ಆದ್ದರಿಂದ ಆ ಓಟ ಯಾವಾಗಲೂ ಇರುತ್ತದೆ ಮತ್ತು ನೀವು ತುಂಬಾ ಕಷ್ಟಕರವಾಗಿ ಕೆಲಸ ಮಾಡಲು ಸಿದ್ಧರಾಗಿರಬೇಕು ಮತ್ತು ನಿಮ್ಮನ್ನು ಸ್ಥಾಪಿಸಲು ಮತ್ತು ನಂತರದ ವಿಷಯವೆಂದರೆ ತಂಡದ ಕೆಲಸವು ಬಹಳ ಮುಖ್ಯವಾಗಿದೆ ಅದು ದಿನದಿಂದಲೂ ಆಲೋಚನೆಗಳನ್ನು ಹಂಚಿಕೊಳ್ಳಲು ಒಂದು ತಂಡದಲ್ಲಿ ಕೆಲಸ ಮಾಡುವುದು ಮತ್ತು ಅದರ ಬಗ್ಗೆ ನೈತಿಕತೆ ಇರುವುದರಿಂದ ನೀವು ಸಿಂಗಲ್ ಲೇಖಕ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಥವಾ ವಿದ್ಯಾರ್ಥಿಗಳಾದ್ಯಂತ ಅನೇಕ ಪ್ರಮುಖ ವಿಶ್ವವಿದ್ಯಾನಿಲಯಗಳನ್ನು ನೋಡಿದರೆ ಆ ಲೇಖಕರು ಇಂದು ಹೋಗಿದ್ದಾರೆ ನೀವು ಕೆಲವು ನಿಜವಾಗಿಯೂ ಮೂಲಭೂತ ಪತ್ರಿಕೆಗಳನ್ನು ತೆಗೆದುಕೊಂಡರೆ ಕನಿಷ್ಠ 4 ರಿಂದ 5 ಲೇಖಕರು ಸರಿಯಾಗಿ ಇದ್ದಾರೆ ಅವುಗಳು ಅಗಾಧ ಪ್ರಮಾಣದ ಸಹಭಾಗಿತ್ವದಿಂದ ಹೊರಬರುತ್ತವೆ ಅವುಗಳು ಉತ್ತೇಜಕ ಪ್ರದೇಶದ ತಂಡ ಕೆಲಸವು ಬಹಳ ಮುಖ್ಯವಾಗಿದೆ ಮತ್ತು ನಂತರ ನಿಮ್ಮ ಔಪಚಾರಿಕ ಸಿದ್ಧಾಂತವನ್ನು ನಿಮ್ಮ ಕಾಂಕ್ರೀಟ್ ಮತ್ತು ಡಿಸ್ಕ್ರೀಟ್ ಸರಿಪಡಿಸಲು ನನ್ನ ಸಾಂಪ್ರದಾಯಿಕ ಗಣಿತಶಾಸ್ತ್ರ ಸಲಹೆ ಬಹಳ ಸ್ಪಷ್ಟವಾಗಿದೆ ಅದು ಬಹಳ ಮುಖ್ಯವಾದ ಕಂಪ್ಯೂಟರ್ ವಿಜ್ಞಾನವಾಗಿದೆ ಇದು ಶೀಘ್ರವಾಗಿ ಬದಲಾಗುವ ಕ್ಷೇತ್ರವಾಗಿದೆ ಆದ್ದರಿಂದ ನೀವು ಇಂದು 3 ವರ್ಷಗಳಲ್ಲಿ ಸಮಸ್ಯೆಯ ಬಗ್ಗೆ ಯೋಚಿಸಿದರೆ ನೀವು ನಿಮ್ಮ ಪ್ರಬಂಧವನ್ನು ಸಲ್ಲಿಸಿದ ಸಮಯದಲ್ಲಿ ಇದು ಬಳಕೆಯಲ್ಲಿಲ್ಲ ನಾವು ನಿಮ್ಮ ಸಂಪ್ರದಾಯದ ಮೇಲೆ ಇರಬೇಕು 3 ವರ್ಷಗಳಿಗೂ ಮೀರಿ ಪಿಎಚ್ಡಿ ಮಾರ್ಗದರ್ಶನ ಮಾಡಲು ತುಂಬಾ ಆರಾಮದಾಯಕವಲ್ಲ ಏಕೆಂದರೆ ಮೂಲ ಸಮಸ್ಯೆಯೆಂದರೆ ಅವು ಈಗಾಗಲೇ 3 ವರ್ಷಗಳಿಂದ ಬಳಕೆಯಲ್ಲಿಲ್ಲ ಆದ್ದರಿಂದ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಗಳಿವೆ ಮತ್ತು ವಿಶೇಷವಾಗಿ ಕಂಪ್ಯೂಟರ್ ವಿಜ್ಞಾನದಲ್ಲಿ ಬಹಳಷ್ಟು ಸಂಗತಿಗಳು ಉದ್ಯಮದೊಂದಿಗೆ ಹೊಂದಿದೆ ಹಾಗಾಗಿ ನಾನು ಕೆಲಸ ಮಾಡುತ್ತಿರುವ ಸಾಧನವನ್ನು ನಾನು ಪಡೆದರೆ ಈ ಉಪಕರಣವು 5 ವರ್ಷ ವಯಸ್ಸಾಗಿರುತ್ತದೆ ಅವರು 2 3 ವರ್ಷಗಳವರೆಗೆ ಪರೀಕ್ಷಿಸಿ ನಂತರ ಆಲ್ಫಾ ಆವೃತ್ತಿಯನ್ನು ನಿಮಗೆ ಬಿಡುಗಡೆ ಮಾಡುತ್ತಾರೆ ಮತ್ತು ಆ ಉಪಕರಣವು ಈಗಾಗಲೇ 5 ವರ್ಷ ವಯಸ್ಸಾಗಿದೆ ಆದ್ದರಿಂದ ಉದ್ಯಮದ ವೇಗದಲ್ಲಿ ಪ್ರವೃತ್ತಿಯನ್ನು ಮುಂದುವರಿಸಲು ಮತ್ತು ಅದು ಅಸಮರ್ಪಕ ಕೆಲಸಗಳನ್ನು ಮಾಡಬೇಕೆಂದು ನಿಮಗೆ ತಿಳಿದಿದೆ ಮತ್ತು ಅಂತಿಮವಾಗಿ ಇದು ಎಲ್ಲಾ ಹಾರ್ಡ್ ಕೆಲಸ ಜೊತೆಗೆ ತಂಡದ ಸ್ಪಿರಿಟ್ ಜೊತೆಗೆ ಉತ್ತಮ ಅಡಿಪಾಯ ಪ್ರತಾಪ್ ಹರಿಡೋಸ್ ಧನ್ಯವಾದಗಳು ಪ್ರೊಫೆಸರ್ ಕಾಮಕೋಟಿ ಕಾಮಕೋಟಿ ಇದು ಆಸಕ್ತಿದಾಯಕ ಸಂಭಾಷಣೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಧನ್ಯವಾದಗಳು ಕಾಮಕೋಟಿ ಮತ್ತು ನನ್ನನ್ನು ಆಯ್ಕೆ ಮಾಡಿದಕ್ಕಾಗಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಮತ್ತು ಎಲ್ಲರೂ ಅಲ್ಲ ವಾಸ್ತವವಾಗಿ